ಪ್ರಿಯ ವಿದ್ಯಾರ್ಥಿಗಳೇ ಮೊದಲನೆಯ ವಾರದ ಮೂರನೆಯ ಘಟಕಕ್ಕೆ ಸ್ವಾಗತ ಕಳೆದ ಘಟಕದಲ್ಲಿ ನಾವು ಪ್ರಾಕ್ಸಿಮಿಕ್ಸ್ ನ ಮೂಲ ವ್ಯಾಖ್ಯಾನಗಳು ಅದರ ವಿವಿಧ ವಲಯಗಳಾದ ಅನ್ಯೋನ್ಯ ವಲಯವೈಯಕ್ತಿಕ ವಲಯ ಸಾಮಾಜಿಕ ವಲಯ ಹಾಗೂ ಸಾರ್ವಜನಿಕ ವಲಯ ಹೀಗೆ ನಾಲ್ಕು ವಲಯಗಳನ್ನು ಚರ್ಚಿಸಿದೆವು ಈ ನಾಲ್ಕು ವಲಯಗಳ ಸಾಂಸ್ಕೃತಿಕ ಅರ್ಥಗಳನ್ನು ಕೂಡ ಚರ್ಚಿಸಿದೆವು ಇಂದಿನ ಚರ್ಚೆಯಲ್ಲಿ ನಾವು ಹೇಗೆ ಸ್ಪರ್ಶ ಉಳ್ಳ ಮತ್ತು ಸ್ಪರ್ಶ ರಹಿತ ಸಂಸ್ಕೃತಿಗಳನ್ನು ಹೇಗೆ ವರ್ಗೀಕರಿಸಲು ಪಡುತ್ತವೆ ಎಂಬುದನ್ನು ನೋಡೋಣ ಅಲ್ಲದೆ ಇಬ್ಬರ ನಡುವಿನ ಅಂತರವನ್ನು ಅರ್ಥಮಾಡಿಕೊಳ್ಳಲು ಹೇಗೆ ಕೆಲವು ಸಂಸ್ಕೃತಿಗಳಲ್ಲಿ ಸಂದರ್ಭವೂ ಮಹತ್ವ ಪಡೆಯುತ್ತದೆ ಮತ್ತು ಇನ್ನು ಕೆಲವು ಸಂಸ್ಕೃತಿಗಳಲ್ಲಿ ಹೇಗೆ ಸಂದರ್ಭ ಮಹತ್ವ ಪಡೆಯುವುದಿಲ್ಲ ಎಂಬುದನ್ನು ಕೂಡ ಗಮನಿಸೋಣ ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಚರ್ಚಿಸಿರುವಂತೆ ಪ್ರಾಕ್ಸಿಮಿಕ್ಸ್ ಎಂಬುದನ್ನು ಹೇಗೆ ನಾವು ಇಬ್ಬರ ನಡುವಿನ ಅಂತರವನ್ನು ಗಮನಿಸಿ ವ್ಯಕ್ತಿಗಳು ಹೇಗೆ ತಮ್ಮ ಪ್ರಜ್ಞಾಪೂರ್ವಕವಾಗಿ ಹಾಗೂ ಪ್ರಜ್ಞಾ ರಹಿತವಾಗಿ ಮತ್ತೊಬ್ಬರೊಂದಿಗೆ ಅಂತರವನ್ನು ಕಾಯ್ದುಕೊಳ್ಳುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ ಈ ಅಂತರವು ಅವರಿಬ್ಬರ ನಡುವೆ ಇರುವಂತಹ ಭಾವನೆಗಳು ಹಾಗೂ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತವೆ ಆದರೂ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಿರುವುದು ಕೇವಲ ಸಮಗ್ರ ರಚನೆಯೊಂದೇ ಅಲ್ಲದೆ ಸೂಕ್ಷ್ಮ ರಚನೆಯೂ ಕೂಡ ಇಬ್ಬರು ವ್ಯಕ್ತಿಗಳ ನಡುವಿನ ಅಂತರವನ್ನು ಸಂವಹನ ನಡೆಸುತ್ತವೆ ಇದು ನಮಗೆ ಪ್ರಾಕ್ಸಿಮಿಕ್ಸ್ ನ ಹಿಂದಿರುವ ತತ್ವಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಲ್ ರವರು ನಿಖರವಾಗಿ ಹೇಳಿರುವಂತೆ ಇಬ್ಬರು ವ್ಯಕ್ತಿಗಳ ನಡುವಿನ ಅಂತರವು ಅವರ ದೈನಂದಿನ ಚಟುವಟಿಕೆಗಳು ಹಾಗೂ ಅವರ ದೈನಂದಿನ ವ್ಯವಹಾರಗಳನ್ನು ಸೂಚಿಸುವುದು ಕೇವಲ ಇಬ್ಬರ ನಡುವಿನ ಅಂತರಗಳು ಮಾತ್ರವೇ ಅಲ್ಲದೆ ಒಬ್ಬ ವ್ಯಕ್ತಿಯು ತನ್ನ ಮನೆಯೊಳಗೆ ಕಟ್ಟಡಗಳಲ್ಲಿ ಅಷ್ಟೇ ಏಕೆ ಪೂರ್ತಿ ಬಡಾವಣೆಯಲ್ಲಿ ಹೇಗೆ ಸ್ಥಳವನ್ನು ಆವರಿಸಿರುತ್ತದೆ ಅಥವಾ ಹೇಗೆ ಸ್ಥಳವನ್ನು ಅಲಂಕರಿಸಿ ರಚಿಸಿಕೊಂಡಿದ್ದಾರೆ ಎಂಬುದು ಕೂಡ ಅವನ ವ್ಯವಹಾರವನ್ನು ಸೂಚಿಸುತ್ತದೆ ಆದುದರಿಂದ ಪ್ರಾಕ್ಸಿಮಿಕ್ಸ್ ಕೇವಲ ಇಬ್ಬರ ನಡುವಿನ ಅಥವಾ ಗುಂಪಿನಲ್ಲಿ ಸಂವಹನ ನಡೆಯುವಾಗ ವ್ಯಕ್ತಿಗಳು ಪರಸ್ಪರ ಎಷ್ಟು ಮತ್ತು ಹೇಗೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಎಂಬುದನ್ನಷ್ಟೇ ಅಲ್ಲದೆ ಸ್ಥಳದ ರಚನೆ ಸ್ಥಳದ ಬಳಕೆ ಮತ್ತು ಸ್ಥಳವನ್ನು ಬಳಸಿ ಅಲಂಕರಿಸಿರುವ ವಿಧವು ಕೂಡ ಅನೇಕ ಬಾರಿ ಸಂವಹನದಲ್ಲಿ ಸಂದೇಶವನ್ನು ರವಾನಿಸುವ ಕೆಲಸದಲ್ಲಿ ಸಹಾಯವಾಗುತ್ತದೆ ಇದರೊಂದಿಗೆ ಪ್ರಾಕ್ಸಿಮಿಕ್ಸ್ ಹೇಗೆ ಜನರು ತಮ್ಮ ವೈಯಕ್ತಿಕ ಅಂತರ ಹಾಗೂ ಹಾಗೂ ಸ್ಥಳವನ್ನು ಆವರಿಸಿಕೊಳ್ಳಲು ತಮ್ಮ ಸಂಸ್ಕೃತಿಯನ್ನು ಅವಲಂಬಿಸಿದ್ದಾರೆ ಎಂಬುದನ್ನು ಕೂಡ ಸೂಚಿಸುತ್ತದೆ ವಿಶೇಷವಾಗಿ ವ್ಯಕ್ತಿಗಳು ತಮ್ಮ ಭಾವನೆಗಳು ಮತ್ತು ಭಾವುಕತೆಗಳನ್ನು ವ್ಯಕ್ತಪಡಿಸುವಾಗ ಅವರ ಆತ್ಮವಿಶ್ವಾಸ ತಳದ ಅಂತರ ಇವುಗಳನ್ನು ಕೂಡ ಬಳಸುತ್ತಾರೆ ಇದು ಹೇಗೆ ಇತರರಿಗೆ ತೊಂದರೆಯನ್ನುಂಟುಮಾಡುತ್ತದೆ ಎಂಬುದನ್ನು ಕೂಡ ನಾವು ನೋಡಬಹುದು ಆದರೂ ಹಾಲ್ ರವರ ಪ್ರಾಕ್ಸಿಮಿಕ್ಸ್ 4 ವಲಯಗಳನ್ನು ಅನೇಕಬಾರಿ ವಿಮರ್ಶಕರು ಟೀಕಿಸಿದ್ದಾರೆ ಏನೆಂದರೆ ಹಾಲ್ ರವರ ಪ್ರಕಾರ ವ್ಯಕ್ತಿಗಳು ಸಂವಹನ ನಡೆಸುವಾಗ ಇತರರೊಂದಿಗೆ ಅಂತರವನ್ನು ಕಾಯ್ದುಕೊಳ್ಳಲು ಅವರವರ ಸಂಸ್ಕೃತಿಯ ಅಂಶಗಳನ್ನು ಅವಲಂಬಿಸುತ್ತಾರೆ ಈ ಅಂಶವನ್ನು ವಿಮರ್ಶಕರು ಟೀಕಿಸಿದ್ದಾರೆಯಾದರೂ ಯಾರು ಕೂಡ ಇದುವರೆವಿಗೂ ಚರ್ಚಿಸಿಲ್ಲ ಇಂದು ತರಗತಿಯಲ್ಲಿ ನಾವು ಇದೇ ಸಾಂಸ್ಕೃತಿಕ ಅಂಶಗಳ ಒಡನಾಟವನ್ನು ವಿವರವಾಗಿ ಚರ್ಚಿಸೋಣ ಹಾಲ್ ರವರ ಟೀಕೆಯ ಪ್ರಕಾರ ಸಂಸ್ಕೃತಿಯನ್ನು ಎರಡು ಗುಂಪಿನಲ್ಲಿ ವರ್ಗೀಕರಿಸಬಹುದು ಅವೆಂದರೆ ಸ್ಪರ್ಶವುಳ್ಳ ಹಾಗೂ ಸ್ಪರ್ಶರಹಿತ ಸಂಸ್ಕೃತಿಗಳು ಎಂದು ಇದನ್ನು ಅವರ The Silent Language ಎಂಬ ಪುಸ್ತಕದಲ್ಲಿ 1959 ರಲ್ಲಿ ಪ್ರಕಟಿಸಿದ್ದಾರೆ ಇಲ್ಲಿ ಹಾಲ್ ರವರ ಪ್ರಕಾರ ಸ್ಪರ್ಶ ಉಳ್ಳ ಸಂಸ್ಕೃತಿ ಎಂದರೆ ಯಾವ ಸಂಸ್ಕೃತಿಗಳಲ್ಲಿ ನಿಕಟವಾದ ಅಂತರ್ ವ್ಯಕ್ತಿಯ ಸಾಮೀಪ್ಯತೆಯನ್ನು ಹೊಂದಿ ಆ ಸಾಮೀಪ್ಯತೆಯೊಂದಿಗೆ ವೈಯಕ್ತಿಕ ಸ್ಪರ್ಶವನ್ನು ಬಳಸಲು ಅನುವು ಮಾಡಿಕೊಡುತ್ತವೆಯೋ ಅವು ಅವರ ಅಧ್ಯಯನದ ಆಧಾರದ ಮೇಲೆ ಹಾಲ್ ರವರು ದಕ್ಷಿಣ ಯುರೋಪ್ ಹಾಗೂ ಅರೇಬಿಯಾ ದೇಶಗಳನ್ನು ಸ್ಪರ್ಶ ಉಳ್ಳ ಸಂಸ್ಕೃತಿಗಳು ಎಂದು ಸೂಚಿಸಿದ್ದಾರೆ ಏಕೆಂದರೆ ಈ ಸಮಾಜಗಳಲ್ಲಿ ಸಾಮಾನ್ಯವಾಗಿ ಜನರು ಒಬ್ಬರನ್ನೊಬ್ಬರು ಸ್ಪರ್ಶಿಸುವ ಒಂದು ಅಭ್ಯಾಸವನ್ನು ಹೊಂದಿರುತ್ತಾರೆ ಇದರೊಂದಿಗೆ ಅಂತರ್ ವ್ಯಕ್ತಿಯ ಸಂವಹನ ನಡೆಸುವಾಗ ಹಾಗೂ ಗುಂಪು ಸಂವಹನದಲ್ಲಿ ಅಂತರ್ ವ್ಯಕ್ತಿಯವಾಗಿ ನಿಕಟವಾದ ಸಂಪರ್ಕವನ್ನು ಕಾಪಾಡುತ್ತಾರೆ ಇದರ ಹೋಲಿಕೆಯಲ್ಲಿ ಹಾಲ್ ರವರು ಕೆಲವು ಸಂಸ್ಕೃತಿಗಳನ್ನು ಸ್ಪರ್ಶ ರಹಿತ ಸಂಸ್ಕೃತಿಗಳು ಎಂದು ಕರೆಯುತ್ತಾರೆ ಅವರ ಈ ಅಭಿಪ್ರಾಯಕ್ಕೆ ಆಧಾರವಾಗಿ ಅವರ ಸಂಶೋಧನೆಯನ್ನು ನೀಡುತ್ತಾರೆ ಅದೆಂದರೆ ಉತ್ತರ ಐರೋಪ್ಯ ದೇಶಗಳು ಹಾಗೂ ಉತ್ತರ ಅಮೇರಿಕ ದೇಶಗಳಲ್ಲಿ ಜನರು ದಕ್ಷಿಣ ಐರೋಪ್ಯ ದೇಶಗಳಿಗೆ ವಿರುದ್ಧವಾಗಿ ತಮ್ಮ ನಡವಳಿಕೆಯನ್ನು ಹೊಂದಿದ್ದಾರೆ ಏನೆಂದರೆ ಇಲ್ಲಿನ ಜನರು ಪರಸ್ಪರ ಸಂವಹನ ನಡೆಸುವಾಗ ದೈಹಿಕವಾಗಿ ಅಂತರವನ್ನು ಕಾಪಾಡುತ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ರವರ ಪ್ರಾಕ್ಸಿಮಿಕ್ಸ್ ನಾಲ್ಕು ವಲಯಗಳು zoo biology ಯ ಪಿತಾಮಹ Heini Hediger ರವರಿಂದ ಪ್ರೇರಿತವಾದುದು Heini Hedigerರವರು ಸ್ವಿಸ್ ದೇಶದ ethologist ಆಗಿದ್ದು ಇವರು ತಮ್ಮ ಸಂಶೋಧನೆಯಲ್ಲಿ ಪ್ರಾಣಿಗಳು ಹೇಗೆ ಪರಸ್ಪರ ಅಂತರವನ್ನು ಕಾಯ್ದುಕೊಂಡು ಅವುಗಳು ಯಾವ ವಿಧವಾಗಿ ನಡೆದುಕೊಳ್ಳುತ್ತವೆ ಎಂಬುದನ್ನು ಅಧ್ಯಯನ ಮಾಡಿದ್ದಾರೆ ಇವರು ಈ ಅಂತರವನ್ನುflight critical personal ಮತ್ತು social distances ಎಂದು ನೇಮಿಸಿದ್ದಾರೆ ಇಷ್ಟೇ ಅಲ್ಲದೆ ಹಾಲ್ ರವರು ಮನುಷ್ಯರು ಪರಸ್ಪರ ಹೊಡೆದಾಟ ಹೊಂದುವಾಗ ಅವರ ನಡುವೆ ಇರಬಹುದಾದ ಅಂತರವನ್ನು ಪ್ರಾಣಿಗಳು ಬಳಸುವ ಅಂತರವನ್ನು ಹೋಲಿಸಿ 4 ವಲಯಗಳಲ್ಲಿಯೂ ಸಾಮ್ಯತೆಯನ್ನು ಕಂಡಿದ್ದಾರೆ ಆದರೂ ಪ್ರಾಕ್ಸಿಮಿಕ್ಸ್ ಸಂಬಂಧಪಟ್ಟಂತೆ ನಡವಳಿಕೆಯನ್ನು ಅಧ್ಯಯನ ಮಾಡುವಾಗ ಸಾಂಸ್ಕೃತಿಕ ಆಯಾಮಗಳ ಅಂಶಗಳು ಹೊಂದಬಹುದಾದ ಪ್ರಭಾವವನ್ನು ಅಧ್ಯಯನ ಮಾಡಿರುವ ಶ್ರೇಯಸ್ಸನ್ನು ನಾವು ಹಾಲ್ ರವರಿಗೆ ನೀಡಬೇಕು ಇದರೊಂದಿಗೆ ಮತ್ತೊಂದು ಅಂಶ ಹಾಲ್ ರವರು ನಮ್ಮೆಲ್ಲರ ಗಮನಸೆಳೆದಿರುವುದು ಎಂದರೆ ಅದು ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಸಂದರ್ಭವಿರುವ ಸಂಸ್ಕೃತಿಗಳು ಇಲ್ಲಿ ಸಂದರ್ಭ ಎಂಬುದರ ಹಿಂದಿರುವ ಒಂದು ಉದ್ದೇಶವೆಂದರೆ ಹಾಲ್ ರವರು ಸೂಚಿಸುತ್ತಿರುವುದು ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಅರ್ಥಮಡಿಕೊಳ್ಳಬೇಕಾದರೆ ನಾವು ನೀಡುತ್ತಿರುವ ಮಾಹಿತಿಯ ಸಂಪೂರ್ಣ ಅರ್ಥ ಹಾಗೂ ಹಿನ್ನೆಲೆಯನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಕೆಲವು ಬಾರಿ ನೀಡುತ್ತಿರುವ ಮಾಹಿತಿಯ ಅರ್ಥವು ನಾವು ಹೇಳಿಸಿಕೊಳ್ಳುತ್ತಿರುವ ಪದಗಳಲ್ಲಿ ಇರಬಹುದಾದರೂ ಅದರೊಂದಿಗೆ ಸಂವಹನ ನಡೆಸುತ್ತಿರುವ ವ್ಯಕ್ತಿಯ ಅಂತರವು ಕೂಡ ಮಾಹಿತಿಗೆ ಪೂರಕ ಅಂಶಗಳನ್ನು ಒದಗಿಸುತ್ತದೆ ಹಾಲ್ ರವರ ಪ್ರಕಾರ ಅತಿ ಹೆಚ್ಚು ಸಂದರ್ಭ ಉಳ್ಳ ಸಂಸ್ಕೃತಿಗಳಲ್ಲಿ ಸಂವಹನವು ಅತಿಹೆಚ್ಚು ಸನ್ನೆಗಳನ್ನು ಹೊಂದಿದ್ದು ಜನರು ಆ ಸನ್ನೆಗಳ ಅರ್ಥವನ್ನು ಕೂಡ ಬಲ್ಲವರಾಗಿರುತ್ತಾರೆ ಹಾಗೂ ಸಂವಹನ ನಡೆಸುವಾಗ ಈ ಸನ್ನೆಗಳು ಬಳಕೆಗೆ ಬಂದು ಹೇಳದೆ ಇರುವ ಬಹುತೇಕ ವಿಷಯಗಳನ್ನು ತಿಳಿಸುತ್ತವೆ ಇದರಿಂದ ನಾವು ಕೇಳುತ್ತಿರುವ ವಿಷಯವನ್ನು ಗ್ರಹಿಸಿ ಅರ್ಥಮಾಡಿಕೊಳ್ಳುವ ಅಂಶವು ಕೂಡ ಬಹಳ ಪರಿಣಾಮಕಾರಿಯಾದುದು ಆಗಿರುತ್ತದೆ ಉದಾಹರಣೆಗೆ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆ ಹಾಗೂ ಸಾಮಾಜಿಕ ಅಂತಸ್ತು ಜೊತೆಗೆ ವ್ಯಂಗ್ಯ ಭಾಷಾ ನಡವಳಿಕೆಯು ನಮ್ಮನ್ನು ಇತರರೊಂದಿಗೆ ಸಂವಹನ ನಡೆಸುವಾಗ ಅಥವಾ ಸಂವಹನ ನಡೆಸುವ ರೀತಿಯಲ್ಲಿ ಕೊಂಚಮಟ್ಟಿಗೆ ಅಂತರವನ್ನು ಕಾಯ್ದುಕೊಳ್ಳುವಂತೆ ಬಲವಂತ ಪಡಿಸುತ್ತವೆ ಹಾಲ್ ರವರ ಅಧ್ಯಯನದ ಪ್ರಕಾರ ಜಪಾನ್ ಏಷ್ಯಾದ ಕೆಲವು ಸಮಾಜಗಳು ಹಾಗೂ ಕೆಲವು ಪಾಶ್ಚಾತ್ಯ ರಾಷ್ಟ್ರಗಳು ಈ ರೀತಿಯ ಸಾಂಕೇತಿಕ ಸಂಸ್ಕೃತಿಗಳ ಗುಂಪಿಗೆ ಸೇರುತ್ತವೆ ಹಾಲ್ ರವರು ಒಂದು ಆಸಕ್ತಿಕರ ಉದಾಹರಣೆಯನ್ನು ಬ್ರಿಟಿಷ್ ವ್ಯಕ್ತಿಯೊಬ್ಬನು ಸಾಮಾನ್ಯವಾಗಿ ಬಳಸಬಹುದಾದಂತಹ ಪದಗುಚ್ಛ ಗಳಿಂದ ನೀಡುತ್ತಾರೆ ಸಾಮಾನ್ಯವಾಗಿ ಒಬ್ಬ ಬ್ರಿಟಿಷ್ ವ್ಯಕ್ತಿಯು I hear what to say ಅಥವಾ oh I almost agree ಎಂದು ಬಳಸುತ್ತಾನೆ ಇಲ್ಲಿ ಒಂದು ಉನ್ನತ ಸಂದರ್ಭ ಸಂಸ್ಕೃತಿಗೆ ಸೇರಿದವನಿಗೆ ಈ ಮಾತಿನಲ್ಲಿ ಇರುವಂತಹ ವ್ಯಂಗ್ಯತೆ ಅರ್ಥವಾಗುವುದಿಲ್ಲ ಬದಲಿಗೆ ಅವನು ಈ ಪದಗಳ ಯಥಾರ್ಥವನ್ನು ಹೊಂದುತ್ತಾನೆ ಇಲ್ಲಿರುವ ವ್ಯಂಗ್ಯತೆಯನ್ನು ಅವನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇನ್ನೊಂದೆಡೆ ನಾವು ಕಡಿಮೆ ಸಂದರ್ಭ ಉಳ್ಳಂತಹ ಸಂಸ್ಕೃತಿ ಗಳಲ್ಲಿ ಕಾಣುವುದೇ ನೆಂದರೆ ಇಲ್ಲಿ ಸಂವಹನವು ಬಹಳ ನಿಖರವಾಗಿರುತ್ತದೆ ಒಂದು ಮಾಹಿತಿಗೆ ಇಂತಹ ಸಂಸ್ಕೃತಿಗಳಲ್ಲಿ ಒಂದೇ ಅರ್ಥ ಇರುತ್ತದೆ ಈ ಸಂಸ್ಕೃತಿಗಳಲ್ಲಿ ನೀಡಿರುವ ಮಾಹಿತಿಯನ್ನು ಅರ್ಥೈಸುವಾಗ ಅದರ ಹಿನ್ನೆಲೆಯಲ್ಲಿರುವ ಯಾವುದೇ ಪದಗಳಿಂದ ಹೇಳದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಇಷ್ಟೇ ಅಲ್ಲದೆ ಸಂಸ್ಕೃತಿಗಳಲ್ಲಿ ಸಂವಹನವು ನಿಯಮಗಳನ್ನು ಒಳ್ಳೆಯದಾಗಿರುತ್ತದೆ ಹಾಗೂ ಪ್ರತಿಯೊಂದು ಪದಕ್ಕೂ ನಿಖರವಾದ ಅರ್ಥವಿರುತ್ತದೆ ಹೀಗೆ ನಿಖರವಾದ ಅರ್ಥವಿರುವುದರಿಂದ ಜ್ಞಾನವು ಒಬ್ಬರಿಂದ ಮತ್ತೊಬ್ಬರಿಗೆ ಸುಲಭವಾಗಿ ವರ್ಗಾಯಿಸಲ್ಪಡುತ್ತದೆ ಇಲ್ಲಿ ಹಾಲ್ ರವರು ಯುಎಸ್ಎ ಮತ್ತು ಜರ್ಮನಿಯನ್ನು ಉದಾಹರಣೆಯಾಗಿ ನೀಡುತ್ತಾರೆ ಇದರೊಂದಿಗೆ ಮತ್ತೊಂದು ಅಂಶವನ್ನು ನಾವು ಕಾಣುವುದು ಏನೆಂದರೆ ಇಂತಹ ಸಂಸ್ಕೃತಿಗಳಲ್ಲಿ ಸಂವಹನ ನಡೆಸುವಾಗ ವ್ಯಕ್ತಿಯು ಸಂದರ್ಭೋಚಿತವಾಗಿ ಮಾತನಾಡುತ್ತಿದ್ದಾನೆ ಯು ಇಲ್ಲವೋ ಎಂಬುದು ಸಾಮಾಜಿಕ ಅಂತಸ್ತನ್ನು ಅವಲಂಬಿಸಿರುತ್ತದೆ ಮತ್ತು ನಾವು ಈ ಮುಂಚೆ ಚರ್ಚಿಸಿದ ಹಾಗೆ ಅಶಾಬ್ದಿಕ ಸಂವಹನದಲ್ಲಿ ಕೇವಲ ಒಂದೇ ಒಂದು ಅಂಶವನ್ನು ತೆಗೆದುಕೊಂಡು ಸಂಪೂರ್ಣ ಅಥವಾ ಸಮಗ್ರ ಅರ್ಥವನ್ನು ಗ್ರಹಿಸಬಾರದು ಆದರೆ ಅಶಾಬ್ದಿಕ ಸಂವಹನದ ಅಂಶವು ಬಹಳ ಬಹಳ ಧನಾತ್ಮಕವಾದ ಸೂಚನೆಯನ್ನು ನೀಡುತ್ತದೆ ಹಾಲ್ ರವರು ಮತ್ತೊಂದು ಅಂಶವನ್ನು ಸೂಚಿಸುತ್ತಾರೆ ಅದೆಂದರೆ ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಸಂದರ್ಭ ಉಳ್ಳ ಸಂಸ್ಕೃತಿಗಳ ಗುಣಲಕ್ಷಣಗಳು ಸ್ಥಳವನ್ನು ವ್ಯವಸ್ಥಿತವಾಗಿ ರಚಿಸುವಲ್ಲಿ ಗೋಚರಿಸುವುದು ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸಂಶೋಧಕರು ಕಂಡುಕೊಂಡಿರುವುದು ಏನೆಂದರೆ ಇವು ಸ್ಥಳದ ರಚನೆಯಲ್ಲಿ ವಾಸ್ತು ಶಿಲ್ಪಶಾಸ್ತ್ರದಲ್ಲಿ ಮತ್ತು ಆಂತರಿಕ ವಿನ್ಯಾಸ ಗಳಲ್ಲಿ ಗೋಚರಿಸುವುದರಿಂದ ನವೀನ ಸಂವಹನ ಮಾಧ್ಯಮಗಳಾದ ವೆಬ್ ಪುಟಗಳಲ್ಲಿಯೂ ಕೂಡ ಗೋಚರಿಸುತ್ತವೆ ನಾವು ಅರ್ಥಮಾಡಿಕೊಳ್ಳುವಂತಹ ಸಮಯ ಹಾಗೂ ವಿವಿಧ ಸಂಸ್ಕೃತಿಗಳು ಅವರವರ ಸಂಸ್ಕೃತಿಗಳಿಗೆ ಅನುಗುಣವಾಗಿ ತಮ್ಮ ವೆಬ್ ಪುಟಗಳನ್ನು ವಿನ್ಯಾಸಗೊಳಿಸುತ್ತಾರೆ ನಾವು ನಮ್ಮ ಸಂವಹನದಲ್ಲಿ ಇಡುವಂತಹ ಸಮಯವು ಏಕವರ್ಣವೋ ಅಥವಾ ಬಹುವರ್ಣವೋ ಅಥವಾ ನಮ್ಮ ಸಂಭಾಷಣೆಯ ಮೂಲಕ ಅಥವಾ ಮಾತುಕತೆಯಲ್ಲಿ ನಾವು ಸಮಯವನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತೇವೆ ಆದುದರಿಂದ ಒಂದು ರೀತಿಯಲ್ಲಿ ನಾವು ಹೇಳಬಹುದಾದದ್ದು ಏನೆಂದರೆ ಪ್ರಾಕ್ಸಿಮಿಕ್ಸ್ ಅನ್ನು ಅರ್ಥಮಾಡಿಕೊಳ್ಳುವಾಗ ಇವತ್ತಿನ ಸಂವಹನ ನಡವಳಿಕೆಗಳಲ್ಲಿ ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತದೆ ಈ ವಾದವನ್ನು ಮುಂದುವರಿಸಲು ನಾವು ಮುಂದುವರೆದು ಅತಿಹೆಚ್ಚು ಸಂದರ್ಭ ಉಳ್ಳ ಸಂವಹನದಲ್ಲಿ ಸಂವಹನವು ಸಾಮಾನ್ಯವಾಗಿ ಸಭ್ಯ ಮತ್ತು ಗೌರವಯುತವಾಗಿ ಇರುತ್ತವೆ ಇದು ನಿರ್ದಿಷ್ಟ ಪ್ರಾಕ್ಸಿಮಿಕ್ಸ್ ನ ಅಂತರವನ್ನು ಕಾಪಾಡುತ್ತದೆ ಆದರೆ ಇದರ ಜೊತೆಗೆ ಇದು ಎಂದಿಗೂ ನೇರವಾಗಿ ಇರುವುದಿಲ್ಲ ಆದುದರಿಂದ ಇದರ ಸಂಯೋಜನೆಯೂ ಹೋಲಿಕೆ ಮತ್ತು ಸಾಮರಸ್ಯ ಮುಂತಾದವುಗಳನ್ನು ಅವಲಂಬಿಸಿರುತ್ತದೆ ಇಷ್ಟೇ ಅಲ್ಲದೆ ಈ ಅತಿ ಹೆಚ್ಚು ಸಂದರ್ಭ ಉಳ್ಳ ಸಂಸ್ಕೃತಿಗಳು ಅತಿ ಕಡಿಮೆ ಸಂದರ್ಭದ ಸಂಸ್ಕೃತಿಗಳನ್ನು ವಿಮರ್ಶಾತ್ಮಕವಾಗಿ ಅಸಭ್ಯ ಹಾಗೂ ಪದಗಳ ನಡುವೆ ಇರುವಂತಹ ಅರ್ಥವನ್ನು ಗ್ರಹಿಸಲಾರದ ಸಂಸ್ಕೃತಿ ಗಳೆಂದು ನಂಬುತ್ತವೆ ಹಾಗೂ ಈ ಸಂಸ್ಕೃತಿಗಳು ನಿಷ್ಕಪಟ ಮತ್ತು ಭದ್ರ ವಾದವು ಎಂಬುದು ಕೂಡ ಒಂದು ನಂಬಿಕೆ ಇದರ ಜೊತೆಗೆ ನಾವು ಕಂಡುಕೊಳ್ಳುವುದು ಏನೆಂದರೆ ಅತಿ ಕಡಿಮೆ ಸಂದರ್ಭದ ಸಂಸ್ಕೃತಿಗಳಲ್ಲಿ ಸಂವಹನವು ಹೆಚ್ಚು ಮುಕ್ತ ಮತ್ತು ನಿಜವಾಗಿರುತ್ತದೆ ಇಲ್ಲೇ ಸಂವಹನವನ್ನು ನೇರ ನಡೆ ನುಡಿ ಯೊಂದಿಗೆ ಸಂಯೋಜಿಸಲಾಗಿದೆ ಆದುದರಿಂದ ಸಂವಹನವು ನಿಖರವಾದ ದೃಢೀಕರಣವನ್ನು ಹೊಂದಿರುತ್ತದೆ ಆದುದರಿಂದ ಅತಿ ಹೆಚ್ಚು ಸಂದರ್ಭವುಳ್ಳ ಸಂವಹನದಲ್ಲಿ ಸಾಮಾನ್ಯವಾಗಿ ಮಾಹಿತಿಯನ್ನು ಮುಚ್ಚಿಡಲಾಗುತ್ತದೆ ಹಾಗೂ ಇದು ಗರ್ವಿಷ್ಠವಾದುದು ಎಂಬುದು ಸಾಮಾನ್ಯ ಭಾವನೆ ಹೀಗಾಗಿ ಇಂತಹ ಸಂಸ್ಕೃತಿಗಳನ್ನು ಸುಲಭವಾಗಿ ನಂಬಲು ಸಾಧ್ಯವಿಲ್ಲ ಮತ್ತು ಇದು ತೀರಾ ಔಪಚಾರಿಕ ವಾದುದು ಹಾಗೂ ನಿಧಾನಗತಿಯದು ಯಾವುದೇ ಅಂತರ ಸಂಸ್ಕೃತಿಯ ಸನ್ನಿವೇಶಗಳನ್ನು ಅರ್ಥಮಾಡಿಕೊಳ್ಳುವಾಗ ಅತಿಹೆಚ್ಚು ಹಾಗೂ ಅತಿ ಕಡಿಮೆ ಸಂದರ್ಭ ಉಳ್ಳ ಸಂಸ್ಕೃತಿಗಳ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳಲು ಈ ಚಿತ್ರವು ಸೂಚನೆಗಳನ್ನು ನೀಡುತ್ತದೆ ಸಂವಹನದಲ್ಲಿ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಒಬ್ಬ ವ್ಯಕ್ತಿಯು ರವಾನಿಸುತ್ತಿರುವ ಮಾಹಿತಿಯ ಅರ್ಥವನ್ನು ನಿಖರವಾಗಿ ಗ್ರಹಿಸಬೇಕಾದರೆ ಸಂದರ್ಭವನ್ನು ತಿಳಿದುಕೊಳ್ಳುವುದು ಸಾಂಸ್ಕೃತಿಕ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಇಷ್ಟೇ ಅಲ್ಲದೆ ಇದು ವಿವಿಧ ಜನರೊಂದಿಗೆ ವ್ಯವಹರಿಸುವಾಗ ಯಾರ ಅಪೇಕ್ಷೆಗಳು ಏನು ಮತ್ತು ಅವುಗಳನ್ನು ಹೇಗೆ ಒಬ್ಬ ನಾಯಕನಾದವನು ಪೂರೈಸಬಲ್ಲ ಎಂಬುದನ್ನು ಕುರಿತು ಒಳನೋಟವನ್ನು ಬೀರುತ್ತದೆ ಪ್ರತಿಯೊಂದು ಸಂದರ್ಭೋಚಿತ ಸಂವಹನಕ್ಕೂ ಅದರದ್ದೇ ಆದ ಬಲವನ್ನು ಹೊಂದಿರುತ್ತದೆ ಇಲ್ಲಿರುವ ವಿಡಿಯೋ ನೀವು ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಸಂದರ್ಭ ಉಳ್ಳ ಸಂಸ್ಕೃತಿಗಳ ನಡುವಿನ ಅಂತರವನ್ನು ಬಹಳ ಚೆನ್ನಾಗಿ ವಿವರಿಸಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಸಂದರ್ಭ ಸಂಸ್ಕೃತಿ ಎಂದರೇನು ಅತಿ ಕಡಿಮೆ ಸಂದರ್ಭದ ಸಂಸ್ಕೃತಿ ಎಂದರೇನು ಅತಿ ಕಡಿಮೆ ಸಂದರ್ಭ ಸಂಸ್ಕೃತಿಗಳಲ್ಲಿ ಜನರು ನೇರವಾಗಿ ನಡೆದುಕೊಳ್ಳುತ್ತಾರೆ ಏನನ್ನು ಮಾತನಾಡುತ್ತಾರೋ ಮನಸ್ಸಿನಲ್ಲಿಯೂ ಕೂಡ ಅದೇ ಅರ್ಥವನ್ನು ಹೊಂದಿರುತ್ತಾರೆ ಇದರಿಂದಾಗಿ ಈ ಸಂಸ್ಕೃತಿಗಳು ಹೆಚ್ಚು ಮಾಹಿತಿಯನ್ನು ಒಳಗೊಂಡಿರುತ್ತವೆ ಎಂದು ಭಾವಿಸಲಾಗುತ್ತದೆ ಅತಿ ಹೆಚ್ಚು ಸಂದರ್ಭ ಸಂಸ್ಕೃತಿ ಎಂದರೇನು ಅತಿ ಹೆಚ್ಚು ಸಂದರ್ಭ ಸಂಸ್ಕೃತಿಯು ದೀರ್ಘಾವಧಿಯ ಸಂಬಂಧಗಳನ್ನು ಹೊಂದಿರುತ್ತದೆ ಇದು ಅವೈಚಾರಿಕ ವಾಗಿದ್ದು ಬಹಳ ಅರ್ಥವನ್ನು ಹೊಂದಿರುತ್ತದೆ ಅಲ್ಲದೆ ಇಲ್ಲಿ ನಡೆಯುವ ಸಂವಹನವನ್ನು ಅರ್ಥಮಾಡಿಕೊಳ್ಳಲು ಆಂಗಿಕ ಭಾಷೆಯನ್ನು ಗಮನಿಸಬೇಕಾಗುವುದು ಅತಿ ಹೆಚ್ಚು ಹಾಗೂ ಕಡಿಮೆ ಸಂದರ್ಭ ಸಂಸ್ಕೃತಿಗಳಿಗೆ ಕೆಲವು ಉದಾಹರಣೆಗಳೆಂದರೆ ಫ್ರಾನ್ಸ್ ದೇಶದ ಜನರು ಜರ್ಮನ್ನರನ್ನು ಕುರಿತು ಬಹಳ ಸರಳ ವಿಷಯವನ್ನೂ ಕೂಡ ವಿವರವಾಗಿ ಬಿಡಿಸಿ ಹೇಳುವ ಮೂಲಕ ಅವಮಾನ ಮಾಡುತ್ತಾರೆ ಎಂದು ಭಾವಿಸುತ್ತಾರೆ ಅಂತೆಯೇ ಜರ್ಮನ್ನರು ಫ್ರಾನ್ಸ್ನ ದೇಶದ ವ್ಯವಸ್ಥಾಪಕರು ಗಳು ಸರಿಯಾದ ನಿರ್ದೇಶನಗಳನ್ನು ನೀಡುವುದಿಲ್ಲವೆಂದು ಹೇಳುತ್ತಾರೆ ಅತಿ ಹೆಚ್ಚು ಸಂದರ್ಭ ಸಂಸ್ಕೃತಿಗೆ ಇಲ್ಲೊಂದು ಉದಾಹರಣೆ ಇದೆ ಚೀನಾದ ಸಂಸ್ಕೃತಿಯಲ್ಲಿ ಆದಿತ್ಯ ನೀಡುವ ಸ್ತ್ರೀಯು ಅತಿಥಿಗಳಿಗೆ ಕಡಿಮೆ ಭೋಜನವನ್ನು ಬಡಿಸುವುದು ಸಾಮಾನ್ಯವಾದ ಸಂಗತಿ ಚೀನಾದಲ್ಲಿ ಅತಿಥಿಗಳು ಇನ್ನು ಸ್ವಲ್ಪ ಬಡಿಸಿ ಎಂದು ಕೇಳಿದರೆ ಅದು ಅಭಿನಂದನೆ ಎಂದು ನೋಡುತ್ತಾರೆ ಅಲ್ಲದೆ ಅತಿಥಿಗಳಿಗೆ ಭೋಜನ ಇಷ್ಟವಾಗದಿದ್ದರೆ ಬಲವಂತವಾಗಿ ಬಡಿಸಿದ ಎಲ್ಲವನ್ನು ಉಣ್ಣುವ ತೊಂದರೆಯೂ ಇರುವುದಿಲ್ಲ ಇಲ್ಲೊಂದು ಕಡಿಮೆ ಸಂದರ್ಭ ಸಂಸ್ಕೃತಿಗೆ ಉದಾಹರಣೆಯುಂಟು ಏನೆಂದರೆ ವೈಯಕ್ತಿಕ ಶ್ರಮದಿಂದಾಗಿ ವ್ಯಾಪಾರವೂ ದಿನದಿಂದ ದಿನಕ್ಕೆ ಉತ್ತಮಗೊಳ್ಳುತ್ತಿದೆ ವ್ಯಾಪಾರ ಅಥವಾ ವ್ಯವಹಾರ ಸಂಸ್ಕೃತಿ ಇಲ್ಲೊಂದು ಅತಿಹೆಚ್ಚು ಸಂದರ್ಭ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಪ್ರಕರಣವು ಉಂಟು ಉದಾಹರಣೆಗೆ ಚೀನೀಯ ಜನರು ನಿಜವಾಗಿಯೂ ಸಾಮಾಜಿಕ ಸ್ಥಾನಮಾನವನ್ನು ಕುರಿತಂತೆ ಕಾಳಜಿವಹಿಸುತ್ತಾರೆ ಏಕೆಂದರೆ ಉತ್ತಮ ಸ್ಥಾನಮಾನ ಉತ್ತಮ ಗೌರವವನ್ನು ತಂದು ಕೊಡುತ್ತದೆ ಜರ್ಮನಿಯಂತಹ ಕಡಿಮೆ ಸಂದರ್ಭದ ಸಂಸ್ಕೃತಿಯಲ್ಲಿ ಯಾರು ಕೂಡ ನಿಮ್ಮ ಸ್ಥಾನಮಾನವನ್ನು ಕುರಿತಂತೆ ತಲೆಕೆಡಿಸಿಕೊಳ್ಳುವುದಿಲ್ಲ ನೀವು ಶ್ರಮಜೀವಿ ಯಾಗಿ ದಕ್ಷವಾಗಿ ಕೆಲಸ ಮಾಡಿದರೆ ನಿಮಗೆ ಗೌರವ ಸಿಗುತ್ತದೆ ಜರ್ಮನಿಯ ವ್ಯಾಪಾರ ಉದ್ದಿಮೆಯಲ್ಲಿ ನಿಮ್ಮ ಮೇಲ್ವಿಚಾರಕರು ಕೇವಲ ಶ್ರೇಣಿಯಲ್ಲಿ ನಿಮಗಿಂತ ಮೇಲಿರುವರು ಎಂದಮಾತ್ರಕ್ಕೆ ಅವನ ಸ್ಥಾನಮಾನ ಹೆಚ್ಚಾಗಿರುವುದಿಲ್ಲ ಒಬ್ಬ ಮೇಲ್ವಿಚಾರಕರು ಒಬ್ಬ ಸಾಮಾನ್ಯ ನೌಕರ ಇಬ್ಬರೂ ಒಂದೇ ಆಗಿರುತ್ತಾರೆ ನೌಕರ ಶ್ರಮಜೀವಿ ಆಗಿದ್ದರೆ ಮೇಲ್ವಿಚಾರಕ ನೌಕರನನ್ನು ತನಗೆ ಸಮಾನವಾಗಿ ಉಪಚಾರ ಮಾಡುತ್ತಾನೆ ಅಥವಾ ನಡೆಸಿಕೊಳ್ಳುತ್ತಾನೆ ಇದುವರೆವಿಗೂ ತಿಳಿಸಿದ ಹಿನ್ನೆಲೆಯ ಮಾಹಿತಿಯೊಂದಿಗೆ ಈಗ ಮತ್ತೆ ನಮ್ಮ ಪಾಠದ ವಿಷಯವಾದ ಸ್ಥಳದ ಅಂತರದ ಅರ್ಥಗಳ ಬಗೆಗೆ ವಿಚಾರ ಮಾಡಲು ವಾಪಸಾಗೋಣ ನಾವು ಈಗಾಗಲೇ ನಾಲ್ಕು ಮೂಲಭೂತ ಸ್ಥಳದ ಅಂತರದ ವಲಯಗಳನ್ನು ತಿಳಿದುಕೊಂಡಿದ್ದೇವೆ ಅವುವೆಂದರೆ ಅನ್ಯೋನ್ಯ ವಲಯ ವಯಕ್ತಿಕ ವಲಯ ಸಾಮಾಜಿಕ ಹಾಗೂ ಸಾರ್ವಜನಿಕ ವಲಯಗಳು ಈ ವಲಯಗಳನ್ನು ಎಲ್ಲ ಸಂಸ್ಕೃತಿಗಳಲ್ಲಿಯೂ ಪಾಲಿಸಲಾಗುತ್ತದೆ ಆದರೆ ಪ್ರತಿ ವಲಯದಲ್ಲಿರುವ ಅಂತರದ ಅಳತೆ ಒಂದು ಸಂಸ್ಕೃತಿಗೂ ಮತ್ತೊಂದು ಸಂಸ್ಕೃತಿಗೂ ಭಿನ್ನವಾಗಿರುತ್ತದೆ ಡೇವಿಡ್ ಮತ್ಸುಮೋಟೋ ಅವರು ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಅಧ್ಯಯನಗಳನ್ನು ಉಲ್ಲೇಖಿಸಿದ್ದಾರೆ 1966 ರಲ್ಲಿ Watson ಮತ್ತು Graves ರವರ ಅಧ್ಯಯನವೊಂದನ್ನು ಉಲ್ಲೇಖಿಸುತ್ತಾ ಅರಬ್ ದೇಶದ ಗಂಡಸರು ಅಮೇರಿಕಾ ದೇಶದ ಗಂಡಸರಿಗೆ ಹೋಲಿಸಿದರೆ ಹೆಚ್ಚು ಹತ್ತಿರ ಹತ್ತಿರ ಅಥವಾ ನಿಕಟವಾಗಿ ಕುಳಿತುಕೊಳ್ಳುತ್ತಾರೆ ಎಂಬ ಅಂಶವನ್ನು ಕಂಡುಹಿಡಿದಿದ್ದಾರೆ ಇದರೊಂದಿಗೆ ಅರಬ್ ದೇಶದ ಗಂಡಸರು ಹೆಚ್ಚು ನೇರ ಹಾಗೂ ಮುಖಾಮುಖಿಯ ರೀತಿಯ ಆಂಗಿಕ ಭಾಷೆಯನ್ನು ಬಳಸಿರುವುದು ಕಂಡುಬಂದಿದೆ ಅಲ್ಲದೆ ಅವರು ಹೆಚ್ಚಾಗಿ ಅಕ್ಷಿ ಸಂಪರ್ಕ ಹಾಗೂ ಏರು ದನಿಯನ್ನು ಕೂಡ ಬಳಸುತ್ತಾರೆ ಡೇವಿಡ್ ರವರು ತಿಳಿಸಿರುವ ಮತ್ತೊಂದು ಅಧ್ಯಯನವೆಂದರೆ ಅದು 1968 ರಲ್ಲಿಯೇ Fortson ಮತ್ತು Larson ರವರು ನಡೆಸಿದ್ದು ಅವರು ಕಂಡುಕೊಂಡದ್ದು ಏನೆಂದರೆ ಲ್ಯಾಟಿನ್ ಅಮೆರಿಕಾದ ವಿದ್ಯಾರ್ಥಿಗಳಿಗಿಂತ ಐರೋಪ್ಯ ದೇಶಗಳ ವಿದ್ಯಾರ್ಥಿಗಳು ಇತರ ವಿದ್ಯಾರ್ಥಿಗಳೊಂದಿಗೆ ಹೆಚ್ಚು ನಿಕಟವಾದ ಒಡನಾಟವನ್ನು ಬಳಸಿಕೊಳ್ಳುತ್ತಾರೆ ಎಂಬುದು 1977 ಮತ್ತು 1978 ರಲ್ಲಿ ನೋಯೆಸ್ಜಿರ್ವಾನ್ ರವರು ನಡೆಸಿದ ಅಧ್ಯಯನವನ್ನು ಕೂಡ ಡೇವಿಡ್ ಮತ್ಸುಮೋಟೋ ರವರು ಉಲ್ಲೇಖಿಸುತ್ತಾರೆ ಇಲ್ಲಿ ಕಂಡು ಬಂದ ಅಂಶವೆಂದರೆ ಜರ್ಮನ್ನರು ಹಾಗೂ ಅಮೆರಿಕನ್ನರಿಗೆ ಹೋಲಿಸಿದರೆ ಹೆಚ್ಚು ಒಡನಾಟವನ್ನು ಹೊಂದುವವರಾಗಿದ್ದಾರೆ ಎಂಬುದು ಶಟರ್ರ್ ರವರು 1976 ರಲ್ಲಿ ನಡೆಸಿದ ಅಧ್ಯಯನವನ್ನು ಕೂಡ ಡೇವಿಡ್ ಉಲ್ಲೇಖಿಸಿದ್ದಾರೆ ಶೆಟ್ಟರ್ ರವರು ಕಂಡುಕೊಂಡ ಅಂಶವೆಂದರೆ ಕೋಸ್ಟರಿಕಾ ದವರಿಗೆ ಹೋಲಿಸಿದರೆ ಕೊಲಂಬಿಯನ್ನರು ಹೆಚ್ಚು ನಿಕಟವಾಗಿ ಒಡನಾಟವನ್ನು ಹೊಂದುತ್ತಾರೆ ಎಂಬುದು ಈ ಎಲ್ಲಾ ಅಧ್ಯಯನಗಳು ತಿಳಿಸುವುದೇನೆಂದರೆ ಜನರ ಒಡನಾಟದಲ್ಲಿ ಪರಸ್ಪರರ ನಡುವಿನ ಅಂತರವನ್ನು ಅರ್ಥಮಾಡಿಕೊಳ್ಳುವಾಗ ನಮಗೆ ಗೋಚರಿಸುವ ಸತ್ಯವೆಂದರೆ ಜನರ ಸಂಸ್ಕೃತಿಯ ಆಧಾರದ ಮೇಲೆ ಪ್ರಜ್ಞ ರಹಿತವಾಗಿ ಉದ್ಭವಿಸುವಂತದು ಏಕೆಂದರೆ ಸಂಸ್ಕೃತಿಯ ನಡವಳಿಕೆಯು ನಮಗರಿವಿಲ್ಲದಂತೆ ನಮ್ಮ ಮಾನಸಿಕ ಚಟುವಟಿಕೆಯಾಗಿ ಹೊರಹೊಮ್ಮುತ್ತದೆ ಇಲ್ಲಿ ತೋರಿಸಿರುವ ಚಿತ್ರವು ಹೇಗೆ ವಿವಿಧ ಸಂಸ್ಕೃತಿಯ ವ್ಯಕ್ತಿಗಳು ಪರಸ್ಪರ ಒಡನಾಟ ಹೊಂದುವಾಗ ಅಂತರವನ್ನು ಪಾಲಿಸುತ್ತಾರೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪ್ರಾಕ್ಸಿಮಿಕ್ಸ್ ಗೆ ಸಂಬಂಧಿಸಿದಂತೆ ನಾವು ಅರ್ಥಮಾಡಿಕೊಳ್ಳಬೇಕಾದ ಮತ್ತೊಂದು ಅಂಶವೆಂದರೆ ಹೇಗೆ ಲಿಂಗ ಆಧಾರಿತ ಮನೋಭಾವವು ಪರಸ್ಪರ ಕಾಯ್ದುಕೊಳ್ಳುವ ಅಂತರದ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದು ಜೊತೆಗೆ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಜನರಲ್ಲಿರುವ ಅರಿವು ಕೂಡ ಸಾಮೀಪ್ಯತೆ ಯನ್ನು ನಿರ್ಧರಿಸುವಲ್ಲಿ ಪ್ರಭಾವವಿರುತ್ತದೆ ಪರಸ್ಪರ ಸ್ಥಳದ ಅಂತರ ಎಂಬುದನ್ನು ನಮ್ಮ ಲಿಂಗ ಆಧಾರಿತ ಸಾಮಾಜಿಕ ಸಾಂಸ್ಕೃತಿಕ ಸಂಕೇತಗಳ ಅರ್ಥೈಕೆಯು ಪ್ರಭಾವಿಸುತ್ತದೆ ಹಾಗೂ ವಿವಿಧ ಲಿಂಗಗಳ ಪರಸ್ಪರ ಸಂಬಂಧಗಳನ್ನು ಅರ್ಥಮಾಡಿಕೊಳ್ಳುವಾಗ ಅಧಿಕಾರದ ಪಾತ್ರವೇನು ಎಂಬುದನ್ನು ಕೂಡ ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ಸ್ಪರ್ಶ ಉಳ್ಳ ಸಂಸ್ಕೃತಿಗಳಲ್ಲಿ ಹೇಗೆ ಜನರು ಸಣ್ಣ ಒಡನಾಟದಲ್ಲಿಯೇ ಕೂಡ ಪರಸ್ಪರ ಅಂತರವನ್ನು ಬಳಸಿಕೊಳ್ಳುತ್ತಾರೆ ಎಂಬುದನ್ನು ನಾವು ನೋಡಿದ್ದೇವೆ ಸ್ಪರ್ಶ ರಹಿತ ಸಂಸ್ಕೃತಿಗಳಲ್ಲಿ ಇದನ್ನು ಜನರು ತಡೆಯುತ್ತಾರೆ ಒಬ್ಬರನ್ನೊಬ್ಬರು ಸ್ಪರ್ಶಿಸುವುದಿಲ್ಲ ಈ ರೀತಿಯ ಸಾಂಸ್ಕೃತಿಕ ರೂಢಿಗಳು ವಾಸ್ತವವಾಗಿ ಸಾಂಸ್ಕೃತಿಕ ಸಂಕೇತಗಳಾದ್ದು ಇವನ್ನು ಮನುಷ್ಯರು ಬಹಳ ಚಿಕ್ಕವಯಸ್ಸಿನಲ್ಲಿಯೇ ಕಲಿತಿರುತ್ತಾರೆ ವಿವಿಧ ಸಂಶೋಧಕರು ತಿಳಿಸಿರುವಂತೆ ಒಂದು ಮಗುವೂ ತನ್ನ ಮೂರನೆಯ ವಯಸ್ಸಿಗೆ ಬರುವಷ್ಟರಲ್ಲಿಯೇ ಈ ರೀತಿಯ ಸಾಂಸ್ಕೃತಿಕ ಸಂಕೇತಗಳನ್ನು ಅಳವಡಿಸಿಕೊಂಡಿರುತ್ತದೆ ಆದುದರಿಂದ ಈ ಸಾಮಾಜಿಕ ಸಾಂಸ್ಕೃತಿಕ ಸಂಕೇತಗಳು ನಮ್ಮ ನಡುವಿನ ಸ್ಥಳದ ಅಂತರವನ್ನು ವ್ಯಾಖ್ಯಾನಿಸುತ್ತವೆ ಇದರೊಂದಿಗೆ ಇವೆ ಸಾಂಸ್ಕೃತಿಕ ಸಂಕೇತಗಳು ಲಿಂಗ ಆಧಾರಿತ ನಡವಳಿಕೆಗಳನ್ನು ಬಹಳ ಚಿಕ್ಕವಯಸ್ಸಿನಲ್ಲಿಯೇ ಕಲಿಯಲು ಪ್ರೇರೇಪಿಸುತ್ತವೆ ಹಾಗೂ ಈ ನಡವಳಿಕೆಗಳು ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳುತ್ತವೆ ನಮ್ಮ ದೈನಂದಿನ ವೈಯಕ್ತಿಕ ಹಾಗೂ ವೃತ್ತಿ ಜೀವನದಲ್ಲಿ ನಾವು ಪಾಲಿಸುವ ಪರಸ್ಪರ ಅಂತರ ಹಾಗೂ ಸ್ಥಳಕ್ಕೆ ಸಂಬಂಧಿಸಿದಂತೆ ರವಾನೆಯಾಗುವ ಸಂದೇಶಗಳನ್ನು ವ್ಯಕ್ತಿಗತ ಗೊಳಿಸಲು ಸಂದರ್ಭವು ಬಹಳ ಸಹಾಯಕಾರಿಯಾಗಿದೆ ವಿವಿಧ ಸಮಾಜಗಳಲ್ಲಿ ವಿವಿಧ ಲಿಂಗ ಆಧಾರಿತ ನುಡಿಗಳಿರುವ ಇಂದಿನ ಪ್ರಪಂಚದಲ್ಲಿ ಲಿಂಗ ಆಧಾರಿತ ರೂಢಿಗಳ ಸಮರೂಪತೆ ಇರುವುದಿಲ್ಲ ಆದುದರಿಂದ ವಿವಿಧ ರೀತಿಯ ಸಂಸ್ಕೃತಿಗಳಲ್ಲಿ ವಿವಿಧ ಲಿಂಗಗಳಿಗೆ ವಿವಿಧ ಸ್ಥಳದ ಅಂತರವನ್ನು ಗೊತ್ತುಪಡಿಸಲಾಗಿದೆ ಇದನ್ನೇ ಲಿಂಗ ಆಧಾರಿತ ಸ್ಥಳದ ವ್ಯವಸ್ಥೆ ಎಂದು ಕರೆಯುತ್ತಾರೆ ನಿರ್ದಿಷ್ಟವಾಗಿ ಸಾಂಪ್ರದಾಯಿಕ ಸಂಸ್ಕೃತಿಗಳಲ್ಲಿ ಲಿಂಗ ಆಧಾರಿತ ನಡವಳಿಕೆಗಳು ವಿವಿಧ ಲಿಂಗಗಳಿಗೆ ಹೆಚ್ಚು ಭಿನ್ನತೆಯಿಂದ ಕೂಡಿರುತ್ತವೆ ಈ ಅಂಶವು ನಮಗೆ ಮುಖ್ಯವಾಗುತ್ತದೆ ವ್ಯಕ್ತಿಗಳು ಒಡನಾಡುವಾಗ ಪಾಲಿಸುವ ಅಂತರವನ್ನು ಜನರು ಆಯಾಯ ಸಂಸ್ಕೃತಿ ಮತ್ತು ಲಿಂಗಗಳ ಆಧಾರದ ಮೇಲೆ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವು ಸಂಶೋಧಕರು ಕಂಡು ಹಿಡಿದಿರುವುದು ಏನೆಂದರೆ Hispanic ಜನರ ನಂತರ ಯುರೋಪಿಯನ್ನರು ಅಥವಾ Caucasian ಮೂಲದವರು ಮಹಿಳೆಯರು ಪುರುಷರ ವೈಯಕ್ತಿಕ ವಲಯವನ್ನು ಪ್ರವೇಶಿಸಿದರೆ ಅದನ್ನು ಅಪರಾಧ ಎಂದು ಭಾವಿಸುವುದಿಲ್ಲ ಪುರುಷರು ಬೇಜಾರು ಮಾಡಿಕೊಳ್ಳುವುದಿಲ್ಲ ಆದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಹಾಗೂ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇದು ತದ್ವಿರುದ್ಧ ಇದನ್ನು ಸ್ಥಳದ ಅಂತರವನ್ನು ಮತ್ತು ಅದರ ಅಂಶಗಳನ್ನು ಅರ್ಥಮಾಡಿಕೊಳ್ಳುವಾಗ ಕಾಣುತ್ತೇವೆ ಸಂಸ್ಕೃತಿಗಳಲ್ಲಿ ನಡವಳಿಕೆಗಳ ವಿವಿಧ ಘಟಕಗಳು ಇರುವುವು ವಿಶೇಷವಾಗಿ ವಿವಿಧ ಲಿಂಗಗಳನ್ನು ಕುರಿತಂತೆ ಇದು ನಾವು ಸ್ಥಳವನ್ನು ಕುರಿತಂತೆ ಸಂವಹನವನ್ನು ಅರ್ಥಮಾಡಿಕೊಳ್ಳುವಾಗ ಬಹಳ ಮಹತ್ವ ಪಡೆಯುತ್ತದೆ ಪ್ರಾಕ್ಸಿಮಿಕ್ಸ್ ನ ಅರ್ಥೈಕೆ ಮಹಿಳೆ ಮತ್ತು ಪುರುಷರ ನಡುವೆ ನಡೆಯುವ ಸಂದರ್ಭದಲ್ಲಿ ವಿವಿಧ ಸಂಸ್ಕೃತಿಯ ಪುರುಷರು ಅರ್ಥಮಾಡಿಕೊಳ್ಳುವುದು ಮಹಿಳೆಯರು ಅರ್ಥಮಾಡಿಕೊಳ್ಳುವುದಕ್ಕಿಂತ ಬಹಳ ಭಿನ್ನವಾಗಿರುತ್ತದೆ ಕೆಲವು ಸಂಸ್ಕೃತಿಗಳಲ್ಲಿ ಮಹಿಳೆಯರು ಬಹಳ ಸೂಕ್ಷ್ಮ ಸಂವೇದನೆಯುಳ್ಳ ರಾಗಿರುತ್ತಾರೆ ಪುರುಷರೊಡನೆ ಅವರು ಒಡನಾಟವನ್ನು ಇಟ್ಟುಕೊಳ್ಳುವ ಸಂದರ್ಭವನ್ನೇ ಅವರು ತಡೆಯಲು ಪ್ರಯತ್ನಿಸುತ್ತಾರೆ ಏಕೆಂದರೆ ಪುರುಷರು ಅವರ ವೈಯಕ್ತಿಕ ಸ್ಥಳವನ್ನು ಪ್ರವೇಶಿಸುವರೆನೋ ಎಂಬ ಆತಂಕದಿಂದ ಸಾಮಾನ್ಯವಾಗಿ ಅಂತರ್ ವ್ಯಕ್ತಿಯ ಸಂವಹನ ನಡೆಯುವಾಗ ಪಾಲಿಸುವ ಸಾಮೀಪ್ಯತೆ ಯು ಪರಸ್ಪರರ ಮೇಲೆ ಅಥವಾ ಒಬ್ಬರ ಮೇಲೆ ಒಬ್ಬರ ಅಧಿಕಾರವನ್ನು ಸೂಚಿಸುತ್ತದೆ ಅದರಲ್ಲಿಯೂ ಮಹಿಳೆಯ ಮೇಲೆ ಪುರುಷನ ಅಧಿಕಾರವನ್ನು ತೋರಿಸುತ್ತದೆ ಇಂತಹ ರೂಢಿ ಬದ್ಧತೆಗಳು ವಿಶೇಷವಾಗಿ ಕೆಲವು ಸಂಸ್ಕೃತಿಗಳಲ್ಲಿ ಬಲವಾಗಿವೆ ಈ ಎಲ್ಲಾ ಚರ್ಚೆಗಳ ಹಿಂದಿರುವ ಆಲೋಚನೆ ಎಂದರೆ ನಮ್ಮ ಜೀವನದಲ್ಲಿ ದೈನಂದಿನ ಅಂತರ ವ್ಯಕ್ತಿಯ ಸಂವಹನದಲ್ಲಿ ಹೇಗೆ ಸ್ಥಳದ ಅಂತರವನ್ನು ಪಾಲಿಸುವ ನಿಟ್ಟಿನಲ್ಲಿ ಸಂಧಾನ ಮಾಡುತ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಂಡು ಈ ಸಂಧಾನವೂ ಆಯಾ ಸಂಸ್ಕೃತಿಯ ಲಿಂಗ ಆಧಾರಿತ ನಡವಳಿಕೆಗಳ ಆಧಾರದ ಮೇಲೆ ನಿರ್ಧಾರವಾಗಿರುತ್ತದೆ ಎಂದು ತಿಳಿದುಕೊಳ್ಳುವುದು ಇಂತಹ ವ್ಯತ್ಯಾಸಗಳ ಬಗೆಗೆ ನಮಗಿರುವ ಸೂಕ್ಷ್ಮತೆಯೂ ಬಹುಶಹ ಸಾಂಸ್ಕೃತಿಕ ಹಾಗೂ ವೈಯಕ್ತಿಕ ಎರಡೂ ಕೂಡ ಇರಬಹುದು ಆದುದರಿಂದ ಈ ವ್ಯತ್ಯಾಸಗಳಿಗೆ ಅಥವಾ ಭಿನ್ನತೆಗಳಿಗೆ ನಮಗಿರುವ ಸೂಕ್ಷ್ಮತೆಯು ನಮ್ಮನ್ನು ಇತರರ ಬಗ್ಗೆ ಹೆಚ್ಚು ಗಮನಿಸುವಂತೆ ಮಾಡುತ್ತದೆ ಹಾಗೂ ನಾವು ಸಂವಹನ ನಡೆಸುವಾಗ ನಮ್ಮ ನಡವಳಿಕೆಯ ಬಗ್ಗೆ ಹೆಚ್ಚು ಗಮನ ಕೊಡುವಂತೆಯೂ ಮಾಡುತ್ತದೆ ಇದರಿಂದ ನಾವು ಹೆಚ್ಚು ಸಹಾನುಭೂತಿಯುಳ್ಳವರಾಗಿರಲು ಸಹಾಯವಾಗುತ್ತದೆ ಪ್ರಾಕ್ಸಿಮಿಕ್ಸ್ ಅನ್ನು ಅರ್ಥೈಸುವಾಗ ನಾವು ಅರ್ಥಮಾಡಿಕೊಳ್ಳಬೇಕಾದ ಇನ್ನೊಂದು ಮುನ್ನೆಚ್ಚರಿಕಾ ಕ್ರಮ ವೆಂದರೆ ಸಾಂಸ್ಕೃತಿಕ ಭಿನ್ನತೆಗಳನ್ನು ಸಾಂಸ್ಕೃತಿಕ ರೂಢ ಬದ್ಧತೆಗಳು ಎಂದು ಪರಿಗಣಿಸಿ ಯಾವುದೇ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಕೀಳಾಗಿ ನೋಡಬಾರದು ಎಂಬುದು ಪ್ರಾಕ್ಸಿಮಿಕ್ಸ್ನ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖ ಅಂಶವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಅದೇನೆಂದರೆ ಪ್ರಾಕ್ಸಿಮಿಕ್ಸ್ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳನ್ನು ಹಾಲ್ ರವರು ತಿಳಿಸಿರುವಂತದ್ದು ಹಾಲ್ ರವರ ಪ್ರಕಾರ ಸಾಮೀಪ್ಯತೆಯ ನಡವಳಿಕೆಯು 8 ವಿವಿಧ ಆಯಾಮಗಳಿಂದ ಹೊರಹೊಮ್ಮುವ ಕಾರ್ಯವಾಗಿದೆ ಈ ವಿಭಿನ್ನ ಆಯಾಮಗಳನ್ನು ಮೂಲಭೂತವಾಗಿ ಸಂಕೇತ ವ್ಯವಸ್ಥೆಯಾಗಿ ಹಾಲ್ ರವರು ಅಭಿವೃದ್ಧಿಪಡಿಸಿದರು ಈ ಸಂಕೇತ ವ್ಯವಸ್ಥೆಯನ್ನು ಸಂಶೋಧನಾ ಉದ್ದೇಶಗಳಿಗೆ ಸೂಕ್ತ ಮಾಪಕಗಳಲ್ಲಿ ಬಳಸಬಹುದೆಂದು ಹಾಲ್ ರವರ ಉದ್ದೇಶವಾಗಿದೆ ಈ ವ್ಯವಸ್ಥೆಯು ಸಂಶೋಧಕರನ್ನು ಸೂಕ್ಷ್ಮ ಹಾಗೂ ಖಚಿತವಾದ ಅವಲೋಕನ ನೀಡಲು ಸಕ್ಷಮ ಗೊಳಿಸುತ್ತವೆ ಹಾಲ್ ರವರ ಮೊದಲನೆಯ ಆಯಾಮವೆಂದರೆ ಭಂಗಿಯನ್ನು ಆದರಿಸಿ ಲಿಂಗವನ್ನು ಗುರುತಿಸುವುದು ಇದು ಜನರು ತಮ್ಮ ಲಿಂಗಗಳಿಗೆ ಅನುಗುಣವಾಗಿ ತಮ್ಮ ಭಂಗಿಯನ್ನು ರೂಪಿಸಿಕೊಳ್ಳುತ್ತಾರೆ ಈ ಭಂಗಿ ಆಧಾರಿತ ಲಿಂಗದ ಗುರುತಿಸುವಿಕೆಯಲ್ಲಿ ಸಂಸ್ಕೃತಿಯ ಪಾತ್ರವು ಮಹತ್ವದ್ದಾಗಿದೆ ಹಾಲ್ ರವರು ಮಾತನಾಡುವ ಎರಡನೆಯ ಆಯಾಮವೆಂದರೆ SFP ಅಕ್ಷರೇಖೆ ಅಥವಾ ಸಮಾಜ ಉಪಗಾಮಿ ದೃಷ್ಟಿಕೋನ ಇದು ಸಾಂಸ್ಕೃತಿಕ ಸಂಕೇತವನ್ನು ಕೂಡ ಹೊಂದಿದ್ದು ನಮ್ಮ ವಯಸ್ಸು ಲಿಂಗ ಸ್ಥಾನಮಾನ ಮತ್ತು ಸಾಮಾಜಿಕ ಪರಿಸ್ಥಿತಿಗಳೊಂದಿಗೆ ಕೂಡ ಸಂಬಂಧವನ್ನು ಹೊಂದಿದೆ ಸಮಾಜೋಪಗಾಮಿ ದೃಷ್ಟಿಕೋನವು ಜನರನ್ನು ಒಬ್ಬರಿಂದ ಮತ್ತೊಬ್ಬರನ್ನು ದೂರ ತಳ್ಳುವಂತಹ ಸ್ಥಳದ ವ್ಯವಸ್ಥೆಯನ್ನು ವಿವರಿಸುತ್ತದೆ ಸಮಾಜ ಅಭಿಮುಖ ದೃಷ್ಟಿಕೋನವು ಜನರನ್ನು ಇತರ ಜನಗಳಿಗೆ ಸೆಳೆಯುವಂತಹ ಸ್ಥಳದ ವ್ಯವಸ್ಥೆಯನ್ನು ವಿವರಿಸುತ್ತದೆ ಹಾಲ್ ರವರು ಮಾತನಾಡಿರುವ ಮೂರನೆಯ ಆಯಾಮವೆಂದರೆ kinesthetic ನ ಅಂಶಗಳು ಇದು ದೇಹದ ಅಂಗಗಳನ್ನು ಹಾಗೂ ಸಂವಹನ ನಡೆಸುವಾಗ ಅವುಗಳ ಸ್ಥಾನವನ್ನು ಕುರಿತಂತೆ ನೋಡುತ್ತವೆ ದೇಹದ ವಿವಿಧ ಅಂಗಗಳು ಎಷ್ಟು ದೂರದವರೆಗೂ ಇತರರನ್ನು ಮುಟ್ಟಲು ಸಾಧ್ಯ ಎಂಬುದನ್ನು ಕೂಡ ಇದು ಒಳಗೊಳ್ಳುತ್ತದೆ ಇದರ ನಂತರ ಹಾಲ್ ರವರು ಸ್ಪರ್ಶ ಸಂಕೇತವನ್ನು ಕುರಿತು ಮಾತನಾಡುತ್ತಾರೆ ಅದೇನೆಂದರೆ ಇತರರೊಡನೆ ಪ್ರತಿಕ್ರಿಯಾತ್ಮಕ ಸಂವಾದವನ್ನು ನಡೆಸುವಾಗ ಎಷ್ಟು ಮಟ್ಟದ ಸ್ಪರ್ಶವನ್ನು ಅನುಮತಿಸಬಹುದು ಎಂಬುದು ಜನರು ಪರಸ್ಪರ ಎಷ್ಟು ಸ್ಪರ್ಶಿಸುತ್ತಾರೆ ಸ್ಪರ್ಶವು ಆಕಸ್ಮಿಕವೋ ಅಥವಾ ದೀರ್ಘ ಸ್ಪರ್ಶವು ಆ ಸ್ಪರ್ಶದಲ್ಲಿ ಪ್ರೀತಿ ಇರುವುದೋ ಅಥವಾ ಸುಮ್ಮನೆ ಕೈಹಿಡಿದು ಕೊಂಡಿರುವರೋ ಎಂಬುದರೊಂದಿಗೆ ಇಂತಹ ಸ್ಪರ್ಶವನ್ನು ಆರಾಮವಾಗಿ ಒಪ್ಪಿಕೊಳ್ಳುವರೇ ಅಥವಾ ಅಸಮಾಧಾನವನ್ನು ವ್ಯಕ್ತಪಡಿಸುವರೇ ಎಂಬುದು ಆದುದರಿಂದ ಎಷ್ಟು ಪದೇಪದೇ ಸಾರ್ವಜನಿಕವಾಗಿ ಒಬ್ಬರನ್ನೊಬ್ಬರು ಸ್ಪರ್ಶಿಸುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ನಮ್ಮ ಸಾಂಸ್ಕೃತಿಕ ಮನವರಿಕೆ ಯಿಂದ ನಿರ್ಧರಿಸಲ್ಪಡುತ್ತದೆ ಜೊತೆಗೆ ದೇಹದ ಯಾವ ಅಂಗವನ್ನು ಸ್ಪರ್ಶಿಸಲಾಗುತ್ತಿದೆ ಎಂಬುದರ ಅರ್ಥ ಕೂಡ ಸಾಂಸ್ಕೃತಿಕ ಮನವರಿಕೆ ನಿರ್ಧರಿಸಲ್ಪಡುತ್ತದೆ ಕೆಲವು ಸಂಸ್ಕೃತಿಗಳಲ್ಲಿ ತಲೆಯ ಮೇಲ್ಭಾಗವನ್ನು ಸ್ಪರ್ಶಿಸುವುದು ಅಪಶಕುನ ವೆಂಬುದನ್ನು ನಾವು ಮುಂದೆ ಹ್ಯಾಪ್ಟಿಕ್ಸ್ ಅನ್ನು ಅಧ್ಯಯನ ಮಾಡುವಾಗ ನೋಡುತ್ತೇವೆ ಐದನೆಯ ಆಯಾಮವೆಂದರೆ ಹಾಲ್ ರವರ ಪ್ರಕಾರ ಅದು ಅಕ್ಷಿ ಸಂಯೋಜನೆ ಅಂದರೆ ಅಕ್ಷಿ ಸಂಪರ್ಕದಲ್ಲಿರುವ ಅವಧಿ ಅಕ್ಷಿ ಸಂಪರ್ಕದ ಸ್ವಭಾವ ತೀಕ್ಷ್ಣವೋ ಸ್ಪಷ್ಟವೋ ಮೇಲ್ನೋಟಕ್ಕೆ ಮಾತ್ರವೋ ಅಥವಾ ಅಕ್ಷಿ ಸಂಪರ್ಕವಿಲ್ಲದಿರುವುದು ಹೀಗೆ ನಾವು ಇದನ್ನು ನೋಡುತ್ತಾ ಇವು ಕೂಡ ನಮ್ಮ ಸಂಸ್ಕೃತಿಯನ್ನು ಆಧರಿಸಿದ್ದು ನಮ್ಮ ಲಿಂಗ ತಾರತಮ್ಯ ಹಾಗೂ ಯಾವುದೇ ಸಂಸ್ಥೆಯಲ್ಲಿ ಅಧಿಕಾರದ ಶ್ರೇಣೀಕೃತ ವ್ಯವಸ್ಥೆಯನ್ನು ಕೂಡ ಅವಲಂಬಿಸಿವೆ ನಂತರ ಹಾಲ್ ರವರು ಉಷ್ಣಾಂಶ ಹಾಗೂ ಆಘ್ರಾಣ ಸಂಕೇತವನ್ನು ಕುರಿತು ಮಾತನಾಡುತ್ತಾರೆ ಉಷ್ಣಾಂಶ ಸಂಕೇತವು ದೇಹದ ಉಷ್ಣಾಂಶವನ್ನು ಆಧರಿಸಿದ್ದು ಪರಸ್ಪರ ಉಷ್ಣಾಂಶವನ್ನು ಗ್ರಹಿಸುವ ಮೂಲಕ ಅರ್ಥಮಾಡಿಕೊಳ್ಳುತ್ತಾರೆ ಯಾವುದೇ ಇಬ್ಬರು ವ್ಯಕ್ತಿಗಳು ಅನ್ಯೋನ್ಯ ವಲಯ ದಂತೆ ತೀರ ಹತ್ತಿರದಲ್ಲಿದ್ದಾಗ ಮಾತ್ರ ಇದು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ Olfactory ಸಂಕೇತಗಳು ಮೂಲಭೂತವಾಗಿ ದೇಹದಿಂದ ಬರುವ ವಾಸನೆಯನ್ನು ಅಥವಾ ಬಳಸುವ ಸುಗಂಧ ದ್ರವ್ಯವನ್ನು ಅರ್ಥೈಸುವಂತೆ ಸಂದೇಶವನ್ನು ರವಾನಿಸು ವುದನ್ನು ಕುರಿತಂತೆ ಸಂಬಂಧಿಸಿದೆ ಇದನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಇದಕ್ಕೆ ಸಂಬಂಧಿಸಿದಂತೆ ಹೇಗೆ ಕೆಲವು ಸಂಸ್ಕೃತಿಗಳಲ್ಲಿ ಸ್ಪರ್ಶವು ಅನುಮತಿಸಿದೆ ಹಾಗೂ ಹೇಗೆ ಕೆಲವು ಸಂಸ್ಕೃತಿಗಳಲ್ಲಿ ಸ್ಪರ್ಶವನ್ನು ತಡೆಯಲಾಗಿದೆ ಎಂಬುದನ್ನು ಮುಂದೆ ಚರ್ಚಿಸೋಣ ಹಾಲ್ ರವರು ಚರ್ಚಿಸಿರುವ ಕೊನೆಯ ಆಯಾಮವೆಂದರೆ ಧ್ವನಿಯ ಗಾತ್ರ ಧ್ವನಿಯ ಗಾತ್ರವು ಸ್ಥಳದ ಅಂತರ ವ್ಯಕ್ತಿಯೊಂದಿಗಿನ ಸಂಬಂಧ ಚರ್ಚಿಸುತ್ತಿರುವ ವಿಷಯ ಸಂಸ್ಕೃತಿ ಮತ್ತಿತರ ಅಂಶಗಳನ್ನು ಅವಲಂಬಿಸಿದೆ ಈ ವ್ಯವಸ್ಥೆಗಳು ಮತ್ತು ಆಯಾಮಗಳು ಜೀವ ಮೂಲವಾದವು ಮತ್ತು ಇದು ಜೀವಿಯ ಶರೀರದಲ್ಲಿ ಶರೀರಶಾಸ್ತ್ರದಲ್ಲಿ ಬೇರೂರಿದೆ ನಮ್ಮ ಸಾಮೀಪ್ಯತೆ ಯ ನಡವಳಿಕೆಯಲ್ಲಿ ಎಲ್ಲ 8 ಅಂಶಗಳು ಮುಖ್ಯವಾಗುವುದು ಅವಶ್ಯಕವಲ್ಲ ಜೊತೆಗೆ ಈ ಎಲ್ಲಾ ಅಂಶಗಳು ಒಂದೇ ರೀತಿಯ ಸಂಕೀರ್ಣ ಗುರುತನ್ನು ಹೊಂದುವುದು ಕೂಡ ಅವಶ್ಯಕವಲ್ಲ ಉದಾಹರಣೆಗೆ ದೃಷ್ಟಿಗೆ ಸಂಬಂಧಿಸಿದ ನಮ್ಮ ಮನವರಿಕೆಯು ಉಷ್ಣತೆ ಮತ್ತು ಅಘರಾಣಾದ ಮನವರಿಕೆಗೆ ಹೋಲಿಸಿದರೆ ಹೆಚ್ಚು ಸಂಕೀರ್ಣವಾದುದು ಈ ಆಯಾಮಗಳನ್ನು ಚರ್ಚಿಸಿದ ನಂತರ ಹಾಲ್ ರವರು ಹೇಳುವುದೇನೆಂದರೆ ಸ್ಥಳದ ಅಂತರಕ್ಕೆ ಸಂಬಂಧಿಸಿದಂತೆ ನಾಲ್ಕು ವಲಯಗಳ ಬಗೆಗೆ ಒಂದು ಸಾಂಸ್ಕೃತಿಕ ಸಾರ್ವತ್ರಿಕ ತಿಳುವಳಿಕೆ ಎಂದು ಕರೆಯಬಹುದಾದ ವಿಚಾರವಿದೆ ಎಂಬುದು ಆದರೂ ಪ್ರತಿಯೊಂದು ವಲಯದಲ್ಲಿಯೂ ನಿರ್ದಿಷ್ಟ ವಿಷಯಗಳಿಗೆ ದೊರೆಯುವ ನಡವಳಿಕೆ ಪ್ರತಿಕ್ರಿಯೆಯು ನಮ್ಮಗಳ ಸಂಸ್ಕೃತಿ ಆಧಾರಿತ ಸಂಪ್ರದಾಯಗಳ ಪ್ರಕಾರ ನೀಡಲಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ಕಾಣುವುದು ಏನೆಂದರೆ ಹಾಲ್ ರವರು ಪುನಹ ಪುನಹ ಸಂಸ್ಕೃತಿಯ ಆಧಾರಿತ ಸಾಮಿಪ್ಯ ತೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತಿದ್ದಾರೆ ಎಂಬುದು ಪ್ರಾಕ್ಸಿಮಿಕ್ಸ್ ನ ತಿಳುವಳಿಕೆಗೆ ಸಂಬಂಧಿಸಿದಂತೆ ಮತ್ತೊಂದು ಆಳವಾಗಿ ಬೇರೂರಿರುವ ಅಂಶವೆಂದರೆ ನಾವು ನಮ್ಮ ಸುತ್ತಲು ಕಟ್ಟಿಕೊಳ್ಳುವ ಸ್ಥಳವು ನಮ್ಮ ಸೂಕ್ತ ಮನಸ್ಸಿನಲ್ಲಿರುವ ಸಾಮೀಪ್ಯತೆ ತಿಳುವಳಿಕೆಯನ್ನು ಆಧರಿಸಿದೆ ಎಂಬುದು ಇದಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲದ್ದು ಏನೆಂದರೆ ಪ್ರಾಕ್ಸಿಮಿಕ್ಸ್ ನ ನಡವಳಿಕೆಯು ನಮ್ಮ ಸಾಂಸ್ಕೃತಿಕ ತಿಳುವಳಿಕೆಯ ಮೇಲೆ ಅಧಿಪತ್ಯವನ್ನು ನಡೆಸುತ್ತದೆ ಎಂಬುದು ಆದರೆ ಯಾವಾಗಲಾದರೂ ಹಿಂಸೆಗೆ ಆಸ್ಪದ ನೀಡುವ ಸನ್ನಿವೇಶ ಬಂದಾಗ ಅಥವಾ ಎಂದಾದರೂ ಹೊರದೇಶಕ್ಕೆ ಭೇಟಿ ನೀಡಿದಾಗ ವ್ಯವಸ್ಥೆಯು ಭಿನ್ನವಾಗಿರುವುದನ್ನು ಕಂಡಾಗ ನಾವು ಅದನ್ನು ಕುರಿತಂತೆ ತೀವ್ರವಾಗಿ ಜಾಗೃತರಾಗಿದ್ದೇವೆ ಸಾಂಸ್ಕೃತಿಕ ಅಂತರವು ಒಂದು ಸಂಬಂಧದ ಸ್ವಭಾವವನ್ನು ಕುರಿತಂತೆ ಬಹಳಷ್ಟು ಹೇಳುತ್ತದೆ ಮತ್ತು ಇಲ್ಲಿ ನಾನು ಕ್ಯಾಥರೀನ್ ಸಾರೆಲ್ ರವರನ್ನು ಉಲ್ಲೇಖಿಸುತ್ತಾ ಯಾರಾದರೂ ನಿಮಗೆ ತೀರಾ ನಿಕಟವಾಗಿ ಅನ್ಯೋನ್ಯ ವಲಯವನ್ನು ಪ್ರವೇಶಿಸಿದರೆ ನೀವು ಈ ಮುಂಚೆ ಎಂದು ಅಷ್ಟು ಹತ್ತಿರದಲ್ಲಿ ಯಾರೊಂದಿಗೂ ಇಲ್ಲದಿದ್ದರೆ ಅಯ್ಯೋ ಏನು ನಡೆಯುತ್ತಿದೆ ಇಲ್ಲಿ ಎಂದು ಗಲಿಬಿಲಿ ಗೊಳ್ಳುವಿರಿ ಎಂದು ಹೇಳಿರುವುದನ್ನು ತಿಳಿಸ ಬಯಸುತ್ತೇನೆ ಹೀಗೆ ನಮ್ಮ ನಮ್ಮ ಸಾಂಸ್ಕೃತಿಕ ಭಿನ್ನತೆಗಳಿಂದ ಆಗಿ ಬಹಳ ಬೇಗ ತಪ್ಪು ತಿಳುವಳಿಕೆಗಳು ಕೂಡ ಸುಲಭವಾಗಿ ಉದ್ಭವಿಸುತ್ತವೆ ಇದು ನಾವು ನಮ್ಮ ಸಾಂಸ್ಕೃತಿಕ ಭಿನ್ನತೆಗಳಿಗೆ ಗಮನ ಕೊಡದಿದ್ದರೆ ಅತಿ ಹೆಚ್ಚಾಗುತ್ತವೆ ಸಾಮೀಪ್ಯತೆಯನ್ನು ಕುರಿತಂತೆ ನಮ್ಮ ತಿಳುವಳಿಕೆಯಲ್ಲಿ ನಮಗೆ ಔಪಚಾರಿಕವಾಗಿ ಅಥವಾ ಅನೌಪಚಾರಿಕವಾಗಿ ದೊರೆಯುವ ಸ್ಥಳವನ್ನು ನಾವು ಹೇಗೆ ಸುವ್ಯವಸ್ಥೆ ಗೊಳಿಸುತ್ತೇವೆ ಎಂಬುದು ಕೂಡ ಮುಖ್ಯ ಪ್ರಾಕ್ಸಿಮಿಕ್ಸ್ ಗೆ ಸಂಬಂಧಿಸಿದಂತೆ ನಮ್ಮ ಅಧ್ಯಯನದಲ್ಲಿ ಸ್ಥಳದ ವ್ಯವಸ್ಥಿತ ಬಳಕೆಯ ವಿಧವು ಎಷ್ಟು ಮುಖ್ಯವೋ ಸಾಂಸ್ಕೃತಿಕ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಆದರೂ ಸ್ಥೂಲವಾಗಿ ಹೇಳುವುದಾದರೆ ಸ್ಥಳದ ಅಂತರದ ತಿಳುವಳಿಕೆಯನ್ನು ನಿರ್ಧರಿಸುವುದು ನಮ್ಮ ಮೂರು ಮೂಲ ವಿಧಗಳು ಸಂಸ್ಕೃತಿ ಆಧಾರಿತ ಸ್ಥಳದ ತಿಳುವಳಿಕೆಯೂ ಅಸ್ತಿತ್ವದಲ್ಲಿರುವುದು ಸತ್ಯವೇ ಉದಾಹರಣೆಗೆ ಯಾವುದೇ ಪೀಠೋಪಕರಣ ಗಳಿಲ್ಲದ ಒಂದು ಸಣ್ಣ ಕೋಣೆಯು ಒಬ್ಬ ವ್ಯಕ್ತಿಗೆ ಬಹಳ ಆರಾಮದಾಯಕ ಹಾಗೂ ಸ್ನೇಹಶೀಲವೆನಿಸಬಹುದು ಆದರೆ ಮತ್ತೊಬ್ಬ ವ್ಯಕ್ತಿಗೆ ಬಹಳ ಸಂಕಟಕರ ಹಾಗೂ ಖಾಲಿ ಎನಿಸಬಹುದು ಆದರೂ ಸ್ಥಳವನ್ನು ಕುರಿತಂತೆ ಸಂಶೋಧಕರು ನೀಡಿರುವ ಮೂರು ವಿವಿಧ ರೀತಿಯ ಸ್ಥಳಗಳು ಸಾಮಾನ್ಯವಾಗಿರುವುದನ್ನು ನಾವು ಕಾಣುತ್ತೇವೆ ಅವುವೆಂದರೆ ಸ್ಥಿರ ವೈಶಿಷ್ಟ್ಯ ಸ್ಥಳ ಅರೆಸ್ಥಿರವೈಶಿಷ್ಟ್ಯ ಸ್ಥಳ ಮತ್ತು ಸ್ಥಿರವಲ್ಲದ ವೈಶಿಷ್ಟ್ಯ ಸ್ಥಳ ಅರೆ ಸ್ಥಿರ ವೈಶಿಷ್ಟ್ಯ ಸ್ಥಳದಲ್ಲಿ ನಾವು ಗರಿಷ್ಠಮಟ್ಟದ ಪ್ರಭಾವವನ್ನು ವಿವಿಧ ರೀತಿಯ ಸಂಸ್ಕೃತಿ ಮತ್ತು ಪ್ರಾಕ್ಸಿಮಿಕ್ಸ್ ತಿಳುವಳಿಕೆಯ ಮೇಲೆ ಬೀರುವುದನ್ನು ಕಾಣುತ್ತೇವೆ ಉದಾಹರಣೆಗೆ ಸಮಾಜ ಉಪಗಾಮಿ ಮತ್ತು ಸಮಾಜ ಅಭಿಮುಖ ಸ್ಥಳದ ವ್ಯವಸ್ಥೆಯು ನಮ್ಮ ಅರೆ ಸ್ಥಿರ ವೈಶಿಷ್ಟ್ಯ ಸ್ಥಳದಲ್ಲಿನ ಸ್ಥಳದ ವ್ಯವಸ್ಥೆಯು ಒಂದೇ ಆಗಿರುವುದು ಸ್ಥಿರ ವೈಶಿಷ್ಟ್ಯ ಸ್ಥಳದ ಗುಣಲಕ್ಷಣಗಳಿಂದರೆ ಇಲ್ಲಿ ನಮಗೆ ದೊರೆತಿರುವ ವಿಸ್ತೀರ್ಣವು ಸ್ಥಿರವಾಗಿದ್ದು ಅದು ಚಲಿಸದ ಅಂಶಗಳನ್ನು ಹೊಂದಿರುತ್ತದೆ ಮತ್ತು ನಾವು ಬದಲಾಯಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ಗೋಡೆ ಪ್ರಾಂತ್ಯದ ಗಡಿ ಮುಂತಾದವು ನಾವು ಕಚೇರಿ ಕಟ್ಟಡಗಳನ್ನು ಶಾಲೆಗಳನ್ನು ಶಾಪಿಂಗ್ ಮಾಲ್ಗಳನ್ನು ಧಾರ್ಮಿಕ ಸ್ಥಳಗಳು ಸಾರ್ವಜನಿಕ ಸ್ಥಳಗಳು ಮುಂತಾದವನ್ನು ನಿರ್ಮಾಣ ಮಾಡುವಾಗ ಸ್ಥಿರ ವೈಶಿಷ್ಟ್ಯ ಸ್ಥಳವು ಬಹಳ ಪ್ರಮುಖವಾಗುತ್ತದೆ ನಮ್ಮ ಸ್ಥಿರ ವೈಶಿಷ್ಟ್ಯ ಸ್ಥಳದ ಲಕ್ಷಣಗಳನ್ನು ನಾವು ಗ್ರಹಿಸುವ ರೀತಿಯೂ ನಾವು ಚಿಕ್ಕಂದಿನ ವಯಸ್ಸಿನಲ್ಲಿರುವಾಗಲೇ ಆಂತರಿಕ ಗೊಂಡಿರುತ್ತದೆ ಇದಕ್ಕೆ ಕಾಲರ್ ಅವರು ಬಳಸಿರುವ ಪದವೆಂದರೆ ಸ್ಕಿನ್ನರ್ ರವರ ಬಲವರ್ಧನ ವಿಧಾನ ಹಾಗಾದರೆ ಸ್ಕಿನ್ನರ್ ಸೂಚಿಸಿರುವ ಬಲವರ್ಧನ ವಿಧಾನ ಎಂದರೇನು ಸ್ಕಿನ್ನರ್ ಎಂಬುವರು ಪ್ರಸಿದ್ಧವಾದ ನಡವಳಿಕೆ ಅಧ್ಯಯನ ವಿಜ್ಞಾನಿ ಇವರು ಉತ್ತೇಜನ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಇವರ ಈ ಸಿದ್ಧಾಂತದ ಪ್ರಕಾರ ಮನುಷ್ಯ ಕೇವಲ ಶಿಕ್ಷೆ ಮತ್ತು ಬಲವರ್ಧನ ವಿಧಾನದಿಂದ ಮಾತ್ರ ಕೆಲವು ನಡವಳಿಕೆಗಳನ್ನು ಶಾಶ್ವತವಾಗಿ ಕಲಿತು ಉಳಿಸಿಕೊಳ್ಳುತ್ತಾನೆ ಉತ್ತಮ ಸೂಕ್ತ ನಡವಳಿಕೆಗಳನ್ನು ಪುರಸ್ಕರಿಸಿ ಅನುಚಿತ ನಡವಳಿಕೆಗಳಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕು ಹೀಗೆ ಸ್ಕಿನ್ನರ್ ರವರು ಬಲವರ್ಧನೆ ವಿಧಾನದ ಮೂಲಕ ತಿಳಿಸಿದ್ದಾರೆ ಇದನ್ನು ನಾವು ಮಕ್ಕಳಾಗಿದ್ದಾಗ ಚೆನ್ನಾಗಿ ಪರಿಚಯ ಹೊಂದಿದ್ದೇವೆ ಆದ್ದರಿಂದ ಸ್ಥಿರ ವೈಶಿಷ್ಠ್ಯ ಸ್ಥಳದ ಪ್ರಾಮುಖ್ಯತೆಯನ್ನು ಆಂತರಿಕಗೊಳಿಸಿದ್ದೇವೆ ಎರಡನೆಯದು ಅರೆ ಸ್ಥಿರ ವೈಶಿಷ್ಟ್ಯ ಸ್ಥಳ ಅರಸಿನ ವೈಶಿಷ್ಯ ಸ್ಥಳವು ಚಲಾಯಿಸ ಬಲ್ಲ ಬದಲಾಯಿಸಬಲ್ಲ ಅಂತಹ ಅಂಶಗಳನ್ನು ಬಳಸಿ ವ್ಯವಸ್ಥೆ ಮಾಡಿದ್ದ ವಾಗಿವೆ ಉದಾಹರಣೆಗೆ ನಾವು ಪರದೆಗಳನ್ನು ಪಾರ್ಟಿಷನ್ ಗಳನ್ನು ವ್ಯವಸ್ಥೆ ಮಾಡುವಾಗ ಪೀಠೋಪಕರಣ ಮುಂತಾದವುಗಳ ಸಹಾಯದಿಂದ ಮಾಡುತ್ತೇವೆ ಮತ್ತು ಇದಕ್ಕೆ ನಾವು ಬಳಸುವ ಬಣ್ಣಗಳು ಕೂಡ ಸಂವಹನ ನಡೆಸುತ್ತವೆ ಆದುದರಿಂದ ಇವು ಸ್ಥಳದ ವ್ಯವಸ್ಥೆಯಲ್ಲಿ ಗಡಿಗಳನ್ನು ಗುರುತಿಸಿ ನಾವು ಹೇಗೆ ಆ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳಬೇಕೆಂದು ತಿಳಿಸುತ್ತದೆ ನಾವು ಯಾವುದಾದರೂ ಕೋಣೆಯೊಳಕ್ಕೆ ಹೋದರೆ ಅಲ್ಲಿ ಹೇಗೆ ಪೀಠೋಪಕರಣಗಳು ಮುಂತಾದವುಗಳನ್ನು ವ್ಯವಸ್ಥೆ ಗಳಿಸಿದ್ದಾರೆ ಎಂಬುದರ ಮೇಲೆ ನಾವು ಏನು ಸಂದೇಶ ರವಾನೆಯಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಆ ಸ್ಥಳ ನಮಗೆ ಸ್ನೇಹಪೂರ್ವಕವಾಗಿದೆಯೋ ಅಥವಾ ಕಚೇರಿಯಲ್ಲಿ ಕಾರ್ಯ ನಿರ್ವಹಿಸುವುದು ಸುಲಭವೋ ಅಲ್ಲವೋ ಎಂಬುದು ಯಾವುದೇ ಕಚೇರಿಯ ಸ್ಥಳಾವಕಾಶವನ್ನು ನೋಡಿದೊಡನೆಯೇ ನಮಗೆ ಅದರ ಸಂವಹನ ಅರ್ಥವಾಗಿಬಿಡುತ್ತದೆ ಉದಾಹರಣೆಗೆ ಬಲಗಡೆಯ ಮೂಲೆಯಲ್ಲಿರುವ ಛಾಯಾಚಿತ್ರವನ್ನು ನೀವು ನೋಡಿದರೆ ಇದು ಮುಕ್ತ ಹಾಗೂ ಸ್ನೇಹಪೂರ್ವಕ ಸ್ಥಳವೆಂಬ ಅರ್ಥವನ್ನು ಹಾಗೂ ಅನಿಸಿಕೆಯನ್ನು ನೀಡುತ್ತದೆ ಇದಕ್ಕೆ ಹೋಲಿಸಿದರೆ ಇತರೆ ಯಾವುದೇ ಕಚೇರಿ ಸ್ಥಳವು ನಮಗೆ ಇಕ್ಕಟ್ಟು ಎಂಬ ಭಾವನೆಯನ್ನು ನೀಡುತ್ತದೆ ಸ್ಥಿರವಲ್ಲದ ವೈಶಿಷ್ಟ್ಯ ಸ್ಥಳವು ಅನೌಪಚಾರಿಕ ಮತ್ತು ಚಲನಾತ್ಮಕ ವಾಗುವುದು ಯಾವಾಗ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸುತ್ತಲಿನ ಸ್ಥಳದ ಅಥವಾ ಅಂತರ್ ವ್ಯಕ್ತಿಯ ಸಾಮೀಪ್ಯತೆ ಯನ್ನು ಬದಲಾಯಿಸಿದಾಗ ಇದು ವ್ಯಕ್ತಿಗಳು ಅವರಿಗೆ ಅರಿವಿಲ್ಲದೆಯೇ ಸಂವಾದಕರ ಪಾಲಿಸುವ ಅಂತರವೇ ಆಗಿದೆ ಇಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯು ಸಂವಹನ ನಡೆಸುವಾಗ ಆಯ್ದುಕೊಳ್ಳುವ ತಾನು ಮತ್ತು ತನ್ನ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಆವರಿಸಿಕೊಳ್ಳುವುದು ಇದನ್ನು ಸ್ಥಿರವಲ್ಲದ ವೈಶಿಷ್ಟ್ಯ ಸ್ಥಳ ಎಂದು ಕರೆಯಬಹುದು ಹೀಗೆ ನಾವು ಯಾವಾಗಲಾದರೂ ಇನ್ನೊಬ್ಬರೊಡನೆ ಮಾತುಕತೆ ನಡೆಸುವಾಗ ನಿರ್ದಿಷ್ಟವಾಗಿ ಒಂದು ಸ್ಥಳದಲ್ಲಿ ಕುಳಿತು ಕೊಳ್ಳಬೇಕೆಂದರೆ ನಮ್ಮ ಸುತ್ತಲೂ ಇರುವ ಅಗೋಚರ ಗುಳ್ಳೆಯಷ್ಟು ಜಾಗವೇ ಅಲ್ಲದೆ ಇನ್ನೂ ಹೆಚ್ಚು ಸ್ಥಳವನ್ನು ಆವರಿಸಿಕೊಳ್ಳುತ್ತೇವೆ ಕೆಲವು ವಸ್ತುಗಳನ್ನು ಇಡುವುದರ ಮೂಲಕ ಉದಾಹರಣೆಗೆ ಕೀಚೇನ್ ಬ್ಯಾಗ್ ಮತ್ತಿತರ ವಸ್ತುಗಳನ್ನು ಇಟ್ಟು ಗಡಿಯನ್ನು ವಿಸ್ತರಿಸುತ್ತೇವೆ ಯಾರಾದರೂ ಆ ವಸ್ತುವನ್ನು ತಳ್ಳಿದರೆ ಅಥವಾ ಸರಿಸಿದರೆ ನಮ್ಮ ವೈಯಕ್ತಿಕ ವಲಯವನ್ನು ಪ್ರವೇಶಿಸಿದಂತೆ ಉಲ್ಲಂಘಿಸಿದಂತೆ ಭಾಸವಾಗುತ್ತದೆ ಯಾವಾಗಲಾದರೂ ಯಾವುದೇ ಸ್ವಾಗತಿಸಲಾಗುವುದು ಶಬ್ದ ಅಥವಾ ನೋಟ ಅಥವಾ ವಾಸನೆ ಇವುಗಳು ನಮ್ಮ ವಯಕ್ತಿಕ ಸ್ಥಳವನ್ನು ಭೇದಿಸುವಂತೆ ಭಾಸವಾಗುತ್ತದೆ ಆದುದರಿಂದ ಸ್ಥಿರವಲ್ಲದ ವೈಶಿಷ್ಟ್ಯ ಸ್ಥಳದ ಗ್ರಹಿಕೆಯು ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದು ಎಂದು ಮತ್ತು ನಮ್ಮ ಕಚೇರಿ ಕೆಲಸಗಳ ನಿರ್ವಹಣೆಯಲ್ಲಿ ಬಹಳ ಪ್ರಭಾವ ಬೀರುವುವು ಸ್ಥಿರವಲ್ಲದ ವೈಶಿಷ್ಟ್ಯ ಸ್ಥಳವನ್ನು ಅರ್ಥಮಾಡಿಕೊಳ್ಳಲು ಇದು ಒಂದು ವಿಧ ಏನೆಂದರೆ ನಮ್ಮ ದೇಹದ ಸುತ್ತಲೂ ನೇರವಾಗಿ ಸುತ್ತುವರಿದ ಸ್ಥಳವನ್ನು ನಾವು ಪ್ರತಿಯೊಬ್ಬರೂ ತಮ್ಮದೇ ಎಂದು ಗ್ರಹಿಸುತ್ತೇವೆ ಪ್ರಾಕ್ಸಿಮಿಕ್ಸ್ ಎಂಬುದು ವಾಸ್ತು ಶಿಲ್ಪ ಶಾಸ್ತ್ರದ ವಿನ್ಯಾಸ ಹೇಗೆ ಮಾಡಲಾಗುತ್ತದೆ ಎಂಬುದರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಇದನ್ನೇ ನಾವು ಚಿರ ವೈಶಿಷ್ಟ್ಯ ಸ್ಥಳವನ್ನು ಕುರಿತಂತೆ ಚರ್ಚಿಸಿದಾಗ ತಿಳಿದುಕೊಂಡದ್ದು ಏನೆಂದರೆ ಯಾವುದೇ ನಿರ್ದಿಷ್ಟ ವಾಸ್ತುಶಲ್ಪ ಶಾಸ್ತ್ರದ ವಿನ್ಯಾಸವು ಕೂಡ ನಿರ್ದಿಷ್ಟ ಸಂದೇಶವನ್ನು ರವಾನಿಸುತ್ತದೆ ಆದ್ದರಿಂದ ಇದನ್ನು ಮೌನ ಭಾಷೆ ಎಂದು ಪರಿಗಣಿಸಲಾಗಿದೆ ಈ ಮೌನ ಭಾಷೆಯ ಮೂಲಕ ಜನರು ಇತರರ ಬಗೆಗೆ ತಮ್ಮ ಧೋರಣೆಗಳು ಭಾವನೆಗಳು ನಿರ್ಧಾರಗಳನ್ನು ವ್ಯಕ್ತಪಡಿಸುತ್ತಾರೆ ನವ ನಗರೀಕರಣ ಎಂಬ ಪರಿಕಲ್ಪನೆಯು ಇದಕ್ಕೆ ಇತ್ತೀಚಿನ ಉದಾಹರಣೆಯಾಗಿದ್ದು ಇದು ಸಂದರ್ಭ ಸೂಕ್ತವಾದ ವಾಸ್ತುಶಿಲ್ಪಕ್ಕೆ ಒತ್ತು ನೀಡಲು ಆರಂಭಿಸಿತು ಸಾಮಾಜಿಕ ಸ್ಥಳದ ವಿನ್ಯಾಸ ಸಾಮಾಜಿಕ ರಚನೆಯ ನಡುವೆ ಸಂಪರ್ಕ ಏರ್ಪಡಿಸುವುದು ಕಟ್ಟಡದ ಪರಿಸರ ಮತ್ತು ಮಾನವನ ನಡವಳಿಕೆಯು ವಾಸ್ತು ಶಿಲ್ಪ ಶಾಸ್ತ್ರದ ಹಾಗೂ ಯೋಜನೆಯ ಪರಿಕಲ್ಪನೆಗೆ ಸವಾಲಾಗಿದೆ ಈ ಪರಿಕಲ್ಪನೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಕೂಡ ಬಹಳ ಆಸಕ್ತಿದಾಯಕವಾಗಿದೆ ಉದಾಹರಣೆಗೆ ಜರ್ಮನಿಯ ವ್ಯಾಪಾರಸ್ಥರು ಅಮೆರಿಕಕ್ಕೆ ಹೋದಾಗ ಅಮೆರಿಕಾದ ವ್ಯಾಪಾರಿ ಸ್ಥಳಗಳು ಮುಕ್ತವಾಗಿರುವುದನ್ನು ಕಂಡು ಬಹಳ ಆರಾಮದಾಯಕ ಹಾಗೂ ಸ್ನೇಹ ಪರವೆಂದು ಭಾವಿಸುತ್ತಾರೆ ಅಂದರೆ ಇದು ವ್ಯಾಪಾರಸ್ಥರ ಲಕ್ಷಣವಲ್ಲ ಎಂಬುದು ಅವರ ಅಭಿಪ್ರಾಯ ಜರ್ಮನ್ನರಿಗೆ ಅಮೇರಿಕಾದ ವಾಸ್ತುಶಿಲ್ಪ ಶಾಸ್ತ್ರದಲ್ಲಿ ಅಳವಡಿಸಿಕೊಂಡ ಮುಕ್ತತೆ ಹಿಡಿಸುವುದಿಲ್ಲ ಇನ್ನೊಂದೆಡೆ ಅಮೆರಿಕನ್ನರು ಜರ್ಮನಿಗೆ ಭೇಟಿ ನೀಡಿದಾಗ ವ್ಯಾಪಾರಿ ಸ್ಥಳಗಳಲ್ಲಿ ಮುಚ್ಚಿರುವ ಕದಗಳನ್ನು ಕಂಡು ಗುಮಾನಿ ವ್ಯಕ್ತಪಡಿಸುತ್ತಾರೆ ಜರ್ಮನ್ನರು ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂದು ಹಾಗೂ ಪಿತೂರಿ ನಡೆಯುತ್ತಿದೆ ಎಂದು ಭಾವಿಸುತ್ತಾರೆ ಆದುದರಿಂದ ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾಗಿದೆ ಅದು ಏನೆಂದರೆ ಪ್ರಾಕ್ಸಿಮಿಕ್ಸ್ ಗೆ ಸಂಬಂಧಿಸಿದಂತೆ ವಾಸ್ತುಶಿಲ್ಪವಿನ್ಯಾಸಗಳನ್ನು ನಾವು ಅರ್ಥಮಾಡಿಕೊಳ್ಳುವುದು ನಮ್ಮ ಸಾಂಸ್ಕೃತಿಕ ತಿಳುವಳಿಕೆಯ ಆಧಾರದ ಮೇಲೆ ಒಳಾಂಗಣ ವಿನ್ಯಾಸವನ್ನು ನೋಡುವ ಪ್ರೀತಿಯೂ ಕೂಡ ಇದಕ್ಕೆ ಸಮಾನವಾಗಿ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಜನರು ಪರಸ್ಪರ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಂತರವನ್ನು ಪಾಲಿಸುವುದು ಕಟ್ಟಡದ ಒಳಾಂಗಣ ವಿನ್ಯಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ ಆದುದರಿಂದ ಸಾಂಸ್ಕೃತಿಕ ರೂಢಿಗಳು ಬದಲಾದಂತೆ ಒಳಾಂಗಣ ವಿನ್ಯಾಸ ಗಳು ಕೂಡ ಬದಲಾಗುತ್ತದೆ ನಮ್ಮ ಕಚೇರಿಗಳಲ್ಲಿಯೂ ಕೂಡ ವ್ಯಕ್ತಿಯ ವೈಯಕ್ತಿಕ ಕಾರ್ಯ ಸಂಸ್ಕೃತಿಯಿಂದ ಗುಂಪು ಕಾರ್ಯ ಸಂಸ್ಕೃತಿಗೆ ಸ್ಥಾನ ಪಲ್ಲಟವಾಗಿ ಇರುವುದನ್ನು ನಾವು ಕಾಣಬಹುದು ಹೀಗೆ ಈ ಹಿಂದೆ ಕಚೇರಿಗಳ ಒಳಾಂಗಣ ವಿನ್ಯಾಸವೂ ಸ್ಥಿರ ಹಾಗೂ ವ್ಯಕ್ತಿಗತ ಮೇಜುಗಳನ್ನು ಹೊಂದಿದ್ದು ಇಂದು ಚತುರ ಕಚೇರಿಗಳ ಪ್ರವೃತ್ತಿಯೂ ಆರಂಭವಾಗಿರುವುದರಿಂದ ಯಾವುದೇ ಕಾರ್ಯಗಳನ್ನು ಯಾವುದೇ ಗುಂಪು ಸ್ಥಳವನ್ನು ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗುತ್ತದೆ ಹೀಗೆ ಕಳವು ಸ್ಥಿರವಲ್ಲ ಹಾಗೂ ಕಾರ್ಯ ಸ್ಥಾನಗಳು ಕೂಡ ಚಟುವಟಿಕೆಗಳಿಗೆ ತಕ್ಕಂತೆ ಬದಲಾಗುತ್ತವೆ ಆದರೆ ಒಬ್ಬ ವ್ಯಕ್ತಿಯು ಸ್ಥಿರ ವೈಯಕ್ತಿಕ ಕಾರ್ಯ ಸ್ಥಾನಕ್ಕೆ ಒಗ್ಗಿದ್ದರೆ ಸ್ಥಿರವಲ್ಲದ ವೈಶಿಷ್ಟ್ಯ ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಉತ್ಸಾಹ ಹೊಂದದೆ ಇರಬಹುದು ಕಂಪನಿಗಳಿಗೂ ಕೂಡ ಸೂಕ್ತ ಕಚೇರಿಗಳನ್ನು ಆಯ್ದುಕೊಳ್ಳುವುದು ಅಗತ್ಯವಾಗಿದ್ದು ಚಟುವಟಿಕೆಗಳನ್ನು ಹಂಚಿಕೊಂಡರು ಪರಸ್ಪರ ನೌಕರರು ಗೌರವ ತೋರಿಸಲು ಸ್ಥಳದ ಅಂತರವನ್ನು ಕಾಯ್ದುಕೊಳ್ಳುವಂತೆಯು ಕಾರ್ಯಸ್ಥಾನ ಇರಬೇಕಾಗುತ್ತದೆ ಆದುದರಿಂದ ಮುಕ್ತ ಸ್ಥಳಗಳಲ್ಲಿ ಪ್ರತ್ಯೇಕ ಧ್ವನಿ ಭೇರ್ಯ ಸ್ಥಳಗಳನ್ನು ಸೃಷ್ಟಿಸುವುದು ಹಾಗೂ ವೈಯಕ್ತಿಕ ಪ್ರದೇಶವನ್ನು ಗುರುತಿಸುವುದು ಅತ್ಯಗತ್ಯವಾಗುತ್ತದೆ ವೈಯಕ್ತಿಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನಮ್ಮ ತಿಳುವಳಿಕೆಯೂ ಕೂಡ ನಾವು ಹೇಗೆ ಪ್ರಾಕ್ಸಿಮಿಕ್ಸ್ ನ ನಾಲ್ಕು ವಲಯಗಳನ್ನು ಅರ್ಥಮಾಡಿಕೊಳ್ಳುತ್ತೇವೆಯೋ ಅದಕ್ಕೆ ಸಂಬಂಧಿಸಿರುತ್ತದೆ ಪ್ರಾಥಮಿಕವಾಗಿ ನಾವು ನಮ್ಮ ದೈಹಿಕ ಪ್ರದೇಶವೆಂದು ಯಾವುದನ್ನು ಕರೆಯುತ್ತೇವೆಯೋ ಅದು ನಮ್ಮ ಸುತ್ತಲಿನ ಅಗೋಚರ ಗುಳ್ಳೆಯನ್ನು ಕೂಡ ಒಳಗೊಂಡಿರುತ್ತದೆ ಇಷ್ಟೇ ಅಲ್ಲದೆ ನಮ್ಮದೇ ಆದ ಪ್ರಾಥಮಿಕ ಪ್ರದೇಶವನ್ನು ಕೂಡ ಹೊಂದಿದ್ದೇವೆ ಉದಾಹರಣೆಗೆ ನಮ್ಮ ಮನೆ ನಮ್ಮ ಕಾರು ಹೀಗೆ ಎರಡನೆಯದಾಗಿ ದ್ವಿತೀಯ ಪ್ರದೇಶವೆಂದು ಇದ್ದು ಇದು ನಾವು ಕೆಲಸ ನಿರ್ವಹಿಸುವ ಸ್ಥಳ ಅಥವಾ ನಮ್ಮ ಶಾಲೆಯು ಇರಬಹುದು ಈ ಪ್ರದೇಶದೊಂದಿಗೆ ನಮಗೆ ಒಂದು ರೀತಿಯ ಉತ್ತಮ ಒಡನಾಟವನ್ನು ಬೆಳೆಸಿಕೊಂಡಿರುತ್ತದೆ ಇನ್ನು ಮೂರನೆಯ ಹಾಗೂ ಕೊನೆಯ ಪ್ರದೇಶವೆಂದರೆ ಅದು ಸಾರ್ವಜನಿಕ ಪ್ರದೇಶ ಇದು ಮುಕ್ತವಾಗಿದ್ದು ಯಾವುದೇ ಕೃತಕ ಗಡಿಗಳು ಇರುವುದಿಲ್ಲ ಆದುದರಿಂದ ಸ್ಥಳದ ಅಂತರ ಗಡಿಯು ಕೂಡ ನಮಗೆ ಒಂದು ರೀತಿಯ ಗುರುತನ್ನು ನೀಡುತ್ತದೆ ಉತ್ತಮ ಸ್ಥಳದ ಅವಕಾಶ ಹಾಗೂ ವ್ಯವಸ್ಥೆಯು ಒಂದು ರೀತಿಯ ಗುರುತು ನಿಯಂತ್ರಣ ಮತ್ತು ಶಾಶ್ವತತೆಯನ್ನು ನೀಡುವುದು ಎಂದು ಅರ್ಥಮಾಡಿಕೊಳ್ಳಬಹುದು ಈ ಮುಂಚೆ ನಾವು ಸ್ಥಳವನ್ನು ನಿರ್ದಿಷ್ಟ ಪಡಿಸಲು ಮಾರ್ಕರ್ ಅಥವಾ ಪಾರ್ಟಿಶನ್ ಗಳನ್ನು ಬಳಸುವುದನ್ನು ಕುರಿತು ಮಾತನಾಡಿದ್ದೇವೆ ನಮ್ಮ ಸುತ್ತಲೂ ಸಂಬಂಧಗಳು ಸ್ಥಾನಮಾನ ಮತ್ತು ಅಧಿಕಾರದ ಚಲನಾತ್ಮಕತೆ ಯು ಹೇಗೆ ವ್ಯಕ್ತವಾಗುತ್ತದೆ ಎಂಬುದನ್ನು ಗಮನಿಸುವುದು ಬಹಳ ಆಸಕ್ತಿಕರವಾಗಿರುತ್ತದೆ ಮುಚ್ಚಿದ ಬಾಗಿಲಿನ ಕಚೇರಿ ಸ್ಥಳಗಳಲ್ಲಿಯೂ ನೀವು ಗಮನಿಸಿರಬಹುದು ಬಹಳ ಮಂದಿ ಒಂದೆಡೆ ಕೂತು ದೀರ್ಘಾವಧಿಯ ವರೆಗೆ ಕೆಲಸ ಮಾಡಬೇಕಾಗಿರುತ್ತದೆ ಇಂತಹ ಕಡೆ ಪ್ರತಿಯೊಬ್ಬರ ಹಕ್ಕಿಂ ಒಳಗೆ ಬರಬಹುದಾದ ಜಾಗವನ್ನು ಗುರುತಿಸಲು ಗಾಜಿನ ಪಾರ್ಟಿಶನ್ ಅನ್ನು ನಿರ್ಮಿಸಿರುತ್ತಾರೆ ಈ ಗಾಜಿನ ಪಾರ್ಟಿಷನ್ ಗಳು ಅಷ್ಟೇನೂ ಎತ್ತರವಿಲ್ಲದಿದ್ದರೂ ವೈಯಕ್ತಿಕ ಗಡಿಯನ್ನು ಗುರುತಿಸುವಲ್ಲಿ ಸಹಾಯ ಮಾಡುತ್ತವೆ ಹಾಗೂ ಅವರವರ ಹಕ್ಕಿನ ಪ್ರದೇಶವೇಷ್ಟು ಎಂದು ತಿಳಿಸುತ್ತವೆ ರೆಸ್ಟೋರೆಂಟ್ ಗಳಲ್ಲಿಯೂ ಕೂಡ ಕುಳಿತುಕೊಳ್ಳುವ ವ್ಯವಸ್ಥೆಯಲ್ಲಿ ನೀವು ಗಮನಿಸಿರಬಹುದು ಇಬ್ಬರು ಕೂರುವ ಸ್ಥಳ ಎಂದು ತೋರಿಸಲು ಯಾವುದಾದರೂ ಒಂದು ವಸ್ತುವನ್ನು ಗಡಿ ಎಂದು ತೋರಿಸಲು ಇಳಿಸಿರುತ್ತಾರೆ ಅದು ಕೆಲವು ಬಾರಿ ಕೇವಲ ಕೆಚಪ್ ನ ಬಾಟಲು ಅಥವಾ ಉಪ್ಪಿನ ಸಣ್ಣ ಡಬ್ಬಿಯೂ ಆಗಿರಬಹುದು ಅದನ್ನು ನಡುವೆ ಇಟ್ಟಿರುತ್ತಾರೆ ಅದೇ ಜಾಗದಲ್ಲಿ ಗೆಳೆಯರು ಸೇರುತ್ತಾರೆ ಎಂದರೆ ಗಡಿಯನ್ನು ನಿರ್ಮಿಸುವ ವಸ್ತುವನ್ನು ತೆಗೆದು ಹಾಕುತ್ತಾರೆ ಇದರಿಂದ ಗೆಳೆಯರೆಲ್ಲರಿಗೂ ಕೂಡ ಸಮಾನ ಸ್ಥಳವಕಾಶ ದೊರೆತು ಉತ್ತಮ ಸಂವಹನ ಅಥವಾ ಚರ್ಚೆ ಸಾಧ್ಯವಾಗಲಿ ಎಂಬ ಉದ್ದೇಶದಿಂದ ಮತ್ತೊಂದೆಡೆ ನೀವೇನಾದರೂ ಮತ್ತೊಬ್ಬರೊಡನೆ ಕುಳಿತು ರೆಸ್ಟೋರೆಂಟ್ ಒಂದರಲ್ಲಿ ಚಹಾವನ್ನು ಕುಡಿಯುತ್ತಿದ್ದರೆ ಇಬ್ಬರು ಮಾತ್ರವೇ ಕುಳಿತುಕೊಳ್ಳುವಷ್ಟು ಸ್ಥಳವನ್ನು ವ್ಯವಸ್ಥೆ ಮಾಡಿರುತ್ತಾರೆ ನೀವು ಸ್ಥಳವನ್ನು ಹಂಚಿಕೊಳ್ಳುವ ವ್ಯಕ್ತಿಯು ನಿಮಗೆ ಪರಿಚಿತರಾಗಿರುವುದಿಲ್ಲ ಎಂದಿಟ್ಟುಕೊಳ್ಳಿ ಆಗ ಅಕಸ್ಮಾತ್ ನೀವು ಕೆಚಪ್ ಹಾಗೂ ಉಪ್ಪಿನ ಡಬ್ಬಿಗಳನ್ನು ಅವರ ಕಡೆಗೆ ಸರಿಸಿದಿರಿ ಎಂದರೆ ಇನ್ನು ಹತ್ತು ನಿಮಿಷಗಳಲ್ಲಿಯೇ ಅದು ವಾಪಸ್ಸು ನಿಮ್ಮ ಕಡೆಗೆ ಬಂದಿರುತ್ತದೆ ಎದುರಿಗಿರುವ ವ್ಯಕ್ತಿಯ ಅನ್ಯೋನ್ಯ ವಲಯಕ್ಕೆ ನೀವು ಉಲ್ಲಂಘಿಸಿ ಆಕ್ರಮಿಸಿದ್ದರೆ ಎಂದು ಆ ವ್ಯಕ್ತಿ ಅಂದುಕೊಳ್ಳುತ್ತಾನೆ ನೀವು ಮತ್ತೆ ಅದನ್ನು ಅವನೆಡೆಗೆ ತಳ್ಳಿರಿ ಎಂದಿಟ್ಟುಕೊಳ್ಳಿ ಮತ್ತೆ ನಿಮ್ಮೆಡೆಗೆ ಅವನು ನೂಕುತ್ತಾನೆ ಇದು ಹೀಗೆಯೇ ಮುಂದುವರೆಯುತ್ತದೆ ನಾವು ಎಷ್ಟೇ ಸಾಮೀಪ್ಯತೆ ಯನ್ನು ಕುರಿತಂತೆ ಅರ್ಥಮಾಡಿಕೊಂಡರು ಕೂಡ ಇದು ಹೀಗೆ ನಡೆಯುತ್ತಾ ಹೋಗುತ್ತದೆ ಬಲುಬೇಗನೆ ನಿಮಗೆ ಅನ್ನಿಸುವುದೇನೆಂದರೆ ಉಪ್ಪು ಹಾಗೂ ಮೆಣಸಿನ ಡಬ್ಬಗಳನ್ನು ಜರುಗಿಸಿ ದಂತೆ ಇದೊಂದು ಹಗ್ಗಜಗ್ಗಾಟ ಎಂದು ಭಾಸವಾಗುತ್ತದೆ ಆದುದರಿಂದ ಇದೊಂದು ಅಧಿಕಾರದ ಚಲನಾತ್ಮಕತೆಯ ಪ್ರದರ್ಶನ ಎಂದು ಕಂಡುಕೊಳ್ಳುತ್ತೀರಿ ಇಷ್ಟೇ ಅಲ್ಲದೆ ಇದೊಂದು ಸಂಬಂಧಗಳ ಪ್ರದರ್ಶನವೂ ಹೌದು ಮತ್ತೊಂದು ಉದಾಹರಣೆಯೆಂದರೆ ನೀವು ಒಂದು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳುತ್ತೀರಿ ಎಂದಿಟ್ಟುಕೊಳ್ಳಿ ಅಲ್ಲಿ ನೀವು ಗಮನಿಸುವುದೇ ನೆಂದರೆ ಜನರು ಯಾವುದಾದರೂ ತಮಗೆ ಸರಿ ಎನಿಸುವ ಒಂದು ಸೀಟನ್ನು ಹಿಡಿದು ಪ್ರತಿ ಅಧಿವೇಶನದಲ್ಲಿ ಅವರು ಅದೇ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾರೆ ಆದುದರಿಂದ ಸಾಮೀಪ್ಯತೆಯನ್ನು ಕುರಿತಂತೆ ನಮ್ಮ ತಿಳುವಳಿಕೆಯು ಇಂತಹ ಸಂವಹನ ಅಂಶಗಳನ್ನು ಪ್ರಮುಖವಾಗಿ ಅರ್ಥಮಾಡಿಕೊಳ್ಳಲು ಬೇಡುತ್ತದೆ ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಮಾಡುವಾಗಲೂ ಕೂಡ ಪ್ರಾಕ್ಸಿಮಿಕ್ಸ್ ನಡವಳಿಕೆ ಕುಳಿತುಕೊಳ್ಳುವ ವ್ಯವಸ್ಥೆಯ ವಿನ್ಯಾಸ ಮತ್ತು ಅಧಿಕಾರ ಹಾಗೂ ನಾಯಕತ್ವದ ಸಮೀಕರಣಗಳ ನಡುವಿನ ಕೊಂಡಿಗಳನ್ನು ಕೂಡ ನಾವು ಕಾಣಬಹುದು ಕುಳಿತುಕೊಳ್ಳುವ ಸ್ಥಾನದ ಕೇಂದ್ರೀಯ ತೆಯೂ ಸ್ವಯಂ ತಾನೇ ಅಧಿಕಾರದ ಶ್ರೇಣಿಯನ್ನು ತಿಳಿಸುತ್ತದೆ ಒಂದು ಗುಂಪು ಕಾರ್ಯನಿರ್ವಹಿಸಲು ಕುಳಿತುಕೊಳ್ಳುವ ವ್ಯವಸ್ಥೆಯಲ್ಲಿ ಕೇಂದ್ರ ಸ್ಥಾನವು ಬಹಳ ಅಧಿಕಾರವನ್ನು ಹೊಂದಿದ್ದು ಇತರ ಎಲ್ಲ ಸದಸ್ಯರು ಸಮಾನವಾಗಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ ಇಷ್ಟೇ ಅಲ್ಲದೆ ಕೇಂದ್ರ ಸ್ಥಾನದಲ್ಲಿ ಕುಳಿತ ವ್ಯಕ್ತಿಯ ನಾಯಕತ್ವವನ್ನು ಎಲ್ಲರೂ ಗ್ರಹಿಸಿದ್ದಾರೆ ಎಂಬುದು ಕೂಡ ಅರ್ಥಮಾಡಿಕೊಳ್ಳಬಹುದಾಗಿದೆ ಸಿನೆಮಾ ಹಾಗೂ ನಾಟಕದಲ್ಲಿಯೂ ಕೂಡ ವೇದಿಕೆಯನ್ನು ವಿನ್ಯಾಸಗೊಳಿಸುವ ಆಗ ಪ್ರಾಕ್ಸಿಮಿಕ್ಸ್ ನ ಸಾಂಸ್ಕೃತಿಕ ತಿಳುವಳಿಕೆಯ ಅಂಶಗಳನ್ನು ಕೂಡ ಬಳಸಿಕೊಳ್ಳುತ್ತಾರೆ ಜನರು mis en scene ಅನ್ನು ಆಯ್ದುಕೊಳ್ಳುವಾಗ ಹಾಗೂ ಆ ದೃಶ್ಯಕ್ಕೆ ಬೇಕಾಗುವ ಪರಿಕರಗಳನ್ನು ಆಯ್ದುಕೊಳ್ಳುವಾಗ ಕೂಡ ಅದು ಸಾಧ್ಯತೆಯನ್ನು ಕುರಿತಂತೆ ನಮ್ಮ ತಿಳುವಳಿಕೆಯನ್ನು ಸಂವಹನ ನಡೆಸುತ್ತದೆ ವಿದ್ಯಾರ್ಥಿಗಳೇ ಇಂದು ನಾವು ನಮ್ಮ ಚರ್ಚೆಯಲ್ಲಿ ಪ್ರಾಕ್ಸಿಮಿಕ್ಸ್ ನ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ ಮುಂದಿನ ನಮ್ಮ ಚರ್ಚೆಗಳಲ್ಲಿ ಸಂವಹನದ ಅಶಾಬ್ದಿಕ ಅಂಶಗಳನ್ನು ಕುರಿತಂತೆ ಇನ್ನು ವಿವಿಧ ಪ್ರಾಕ್ಸಿಮಿಕ್ಸ್ ನ ಅಂಶಗಳನ್ನು ತಿಳಿದುಕೊಳ್ಳೋಣ ಏಕೆಂದರೆ ಸಂವಹನದ ಅಶಾಬ್ದಿಕ ಅಂಶಗಳನ್ನು ಕೇವಲ ಒಂದೇ ಒಂದು ಚರ್ಚೆಯಲ್ಲಿ ಮುಗಿಸಲು ಸಾಧ್ಯವಿಲ್ಲ ಮುಂದಿನ ನಮ್ಮ ತರಗತಿಯಲ್ಲಿ ಆಕ್ಷಿ ಸಂಪರ್ಕದ ಅಧ್ಯಯನ ಅಂದರೆ ಕಣ್ಣಿನ ಭಾಷೆಯನ್ನು ನೋಡೋಣ